ಹಲೋ ಇಂದಿನ ವರ್ಗದಲ್ಲಿ ನಾವು ಸಂಶೋಧನೆಯ ಪರಿಚಯದ ನಮ್ಮ ಕಿರು ಕೋರ್ಸ್ ಭಾಗವಾಗಿ ಪ್ರಾಯೋಗಿಕ ಕೌಶಲ್ಯಗಳನ್ನು ನೋಡೋಣ ನಿಮಗೆ ತಿಳಿದಿರುವಂತೆ ವ್ಯಾಪಕವಾಗಿ ಹೇಳುವುದಾದರೆ ಸಂಶೋಧನೆ ಸೈದ್ಧಾಂತಿಕ ಅಥವಾ ಪ್ರಾಯೋಗಿಕವಾಗಿರಬಹುದು ನಿಮ್ಮ ಸುತ್ತಲಿರುವ ಜನರೊಂದಿಗಿನ ಚರ್ಚೆ ಮೂಲಕ ಸಂಶೋಧನೆಯನ್ನು ಈ ಎರಡು ವಿಭಾಗಗಳಾಗಿ ವಿಭಜಿಸಲಾಗಿದೆ ಎಂದು ನಿಮಗೆ ಗೊತ್ತಿದೆ ಆದ್ದರಿಂದ ನೀವು ಎಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಿ ವಿಶಾಲವಾಗಿ ನಿಮ್ಮ ಕೆಲಸ ನೀವು ಕೆಲಸ ಮಾಡುವ ಪ್ರದೇಶವು ಈ ಎರಡು ವಿಧಗಳಲ್ಲಿ ಒಂದಾಗಬಹುದು ಇವುಗಳ ನ್ಯಾಯವಾದ ಸಂಯೋಜನೆ ಮಾಡುವ ಜನರಿದ್ದಾರೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಿಮ್ಮ ಚಟುವಟಿಕೆಯು ಒಂದು ಅಥವಾ ಇನ್ನೊಂದಾಗಿರಬಹುದು ಇಂದಿನ ವರ್ಗದ ಭಾಗವಾಗಿ ಈ ವಿಭಾಗಗಳ ನಡುವಿನ ಸಂಬಂಧವು ಏನೆಂಬುದನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಎರಡನೆಯ ಅಂಶದೊಂದಿಗೆ ಸಂಬಂಧಿಸಿದ ಕೌಶಲ್ಯಗಳನ್ನು ಇಲ್ಲಿ ನಾವು ಪ್ರಯೋಗಗಳ ಮೂಲಕ ತೋರಿಸುತ್ತೇವೆ ಆದರೆ ಅವುಗಳ ನಡುವಿನ ಸಂಬಂಧವು ಏನು ಎಂದು ನಾನು ಸೂಚಿಸುತ್ತೇನೆ ವಿಶಾಲವಾದ ಚಿತ್ರದ ಬಗ್ಗೆ ನಿಮಗೆ ತಿಳಿದಿರುತ್ತದೆ ಆದ್ದರಿಂದ ಮೂಲಭೂತವಾಗಿ ನಿಮಗೇನಾದರೂ ತಿಳಿದಿದೆ ನಿಸರ್ಗದಲ್ಲಿ ವಿದ್ಯಮಾನಗಳು ಮತ್ತು ನಾವು ಈ ವಿದ್ಯಮಾನಗಳನ್ನು ತನಿಖೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ಆ ವಿದ್ಯಮಾನವು ಯಾಕೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ನಿಮಗೆ ಯಾವ ಆಯ್ಕೆಗಳಿವೆ ನೀವು ಒಂದು ವಿದ್ಯಮಾನವನ್ನು ಒಂದು ದಿಕ್ಕಿನಲ್ಲಿ ಅಥವಾ ಇನ್ನೊಂದು ದಿಕ್ಕಿನಲ್ಲಿ ತಳ್ಳುವಿರಾ ಸಾಮಾನ್ಯವಾಗಿ ನಾವು ಪ್ರಯೋಗಗಳನ್ನು ನಡೆಸುವ ವಿದ್ಯಮಾನವನ್ನು ಅರ್ಥಮಾಡಿಕೊಳ್ಳಲು ನಾವು ನಿಯಂತ್ರಿತ ಪ್ರಯೋಗಗಳನ್ನು ನಡೆಸುತ್ತೇವೆ ಇದರರ್ಥ ಪ್ರಯೋಗದಲ್ಲಿ ಕೆಲವು ನಿರ್ದಿಷ್ಟ ಸ್ಥಿತಿಗಳು ಸ್ಥಿರವಾಗಿರುತ್ತವೆ ಮತ್ತು ನಂತರ ನೀವು ಒಂದು ಪ್ರಮಾಣವನ್ನು ಬದಲಾಯಿಸಬಹುದು ಮತ್ತು ನಂತರ ಅದರ ಪರಿಣಾಮ ಏನು ಎಂದು ಲೆಕ್ಕಾಚಾರ ಮಾಡಲು ವ್ಯವಸ್ಥೆಯಲ್ಲಿರುವ ಇತರ ಪ್ರಮಾಣದಲ್ಲಿ ಬದಲಾವಣೆ ಮಾಡಿ ಪ್ರಯತ್ನಿಸಿ ಆದ್ದರಿಂದ ನಾವು ಮಾಡುವ ಪ್ರಯೋಗಗಳ ಮೂಲಕ ಮತ್ತು ನಾವು ಬಹಳಷ್ಟು ಡೇಟಾವನ್ನು ಸಂಗ್ರಹಿಸುತ್ತೇವೆ ಸಿದ್ಧಾಂತದಲ್ಲಿ ನಾವು ಸಮೀಕರಣಗಳನ್ನು ಬರೆಯುತ್ತಿದ್ದೆವು ನಾವು ಯಾವ ಪ್ರಕೃತಿ ಪ್ರಯತ್ನಿಸುತ್ತಿದೆ ಎಂಬುದನ್ನು ಅನುಕರಿಸಲು ಪ್ರಯತ್ನಿಸುತ್ತಿದ್ದೇವೆ ಪ್ರಕೃತಿ ಕೆಲವು ನಿಯಮಗಳನ್ನು ಅನುಸರಿಸುತ್ತದೆ ಮತ್ತು ಅದು ಆ ನಿಯಮವನ್ನು ಅನುಸರಿಸಿದರೆ ನೀವು ಒಂದು ನಿರ್ದಿಷ್ಟ ಪ್ರಮಾಣವನ್ನು ಬದಲಾಯಿಸಿದಾಗ ಏನು ಆಲೋಚಿಸಬಹುದು ಎಂದು ಹೇಳಲು ನೀವು ಪ್ರಯತ್ನಿಸುವಿರಿ ಇದರ ಪರಿಣಾಮವಾಗಿ ವ್ಯವಸ್ಥೆಯ ಬಲದಲ್ಲಿ ಇರುವ ಇತರ ಪ್ರಮಾಣಗಳ ಬದಲಾವಣೆಯ ಬಗ್ಗೆ ನೀವು ಏನು ಮಾಡಬಹುದು ಆದ್ದರಿಂದ ಇಲ್ಲಿ ನೀವು ಒಂದು ಬದಲಾವಣೆಯ ಬಗ್ಗೆ ಲೆಕ್ಕಾಚಾರ ಮಾಡಲು ಕೆಲವು ಲೆಕ್ಕಾಚಾರ ಮಾಡುತ್ತಿರುವಿರಿ ಒಂದು ಪ್ರಮಾಣದಲ್ಲಿ ಬದಲಾವಣೆ ಮತ್ತೊಂದು ಪ್ರಮಾಣದ ಮೇಲೆ ಪರಿಣಾಮ ಬೀರುತ್ತದೆ ಇಲ್ಲಿ ನೀವು ಯಾವುದು ಬದಲಾವಣೆಯು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಕೆಲವು ಪ್ರಯೋಗಗಳನ್ನು ನಡೆಸುತ್ತಿರುವಿರಿ ಆದ್ದರಿಂದ ಈ ಎರಡೂ ಸಂದರ್ಭಗಳಲ್ಲಿ ನೀವು ಮಾಡಲು ಪ್ರಯತ್ನಿಸುತ್ತಿರುವುದು ಇದೇ ರೀತಿಯದ್ದಾಗಿರಬಹುದು ಈಗ ಸಾಮಾನ್ಯವಾಗಿ ಈ ಪ್ರಯೋಗಗಳು ಸರ್ವೋತ್ತಮವಾಗಿದೆ ಅರ್ಥಾತ್ ಸಿದ್ಧಾಂತದಲ್ಲಿ ನೀವು ವಿವಿಧ ಅಂಶಗಳನ್ನು ಕತ್ತರಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ನಂತರ ನೀವು ಹೇಳುವ ಪ್ರಕಾರ ಕೆಲವು ನಿಯಮಗಳನ್ನು ವ್ಯವಸ್ಥೆಯು ಅನುಸರಿಸುತ್ತದೆ ಆದ್ದರಿಂದ ಆ ಆಧಾರದ ಮೇಲೆ ನೀವು ಊಹೆಯನ್ನು ಮಾಡುವಿರಿ ಆದ್ದರಿಂದ ಯಾವ ಸಿದ್ಧಾಂತವು ಆಗಾಗ್ಗೆ ಮುನ್ಸೂಚನೆಯನ್ನು ಮಾಡುತ್ತದೆ ಆ ಮುನ್ಸೂಚನೆಯು ಸರಿಯಾಗಿದೆಯೇ ಇಲ್ಲವೋ ಎಂಬುದನ್ನು ತೋರಿಸುವ ಪ್ರಯೋಗವಾಗಿದೆ ಆದ್ದರಿಂದ ಪ್ರಯೋಗ ಬಹಳ ಮುಖ್ಯ ಪ್ರಯೋಗಗಳು ಬಹಳ ಮುಖ್ಯವಾದುದರಿಂದ ಅವರು ಸಿದ್ಧಾಂತವು ಸರಿಯಾಗಿ ಹೇಳುವ ಯಾವುದನ್ನಾದರೂ ನಿಜವಾಗಿಯೂ ಮೌಲ್ಯೀಕರಿಸುತ್ತದೆ ಆದ್ದರಿಂದ ಇದು ವಿಷಯವಲ್ಲ ಸಿದ್ಧಾಂತವು ಹೇಗೆ ಅತ್ಯಾಧುನಿಕವಾಗಿದೆ ಸಿದ್ಧಾಂತವು ಹೇಗೆ ಕುತೂಹಲಕಾರಿಯಾಗಿದೆ ಸಮೀಕರಣಗಳು ಹೇಗೆ ಒಗ್ಗೂಡುತ್ತವೆ ಮತ್ತು ಅವುಗಳು ಎಷ್ಟು ಆಕರ್ಷಕವಾಗಿವೆ ಅದರ ಕೊನೆಯಲ್ಲಿ ಇದು ಪ್ರಯೋಗಗಳಿಂದ ಹುಟ್ಟಿಕೊಳ್ಳದ ಭವಿಷ್ಯಗಳನ್ನು ಮಾಡಿದರೆ ನಂತರ ಸಿದ್ಧಾಂತವನ್ನು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ತೀರಾ ಕನಿಷ್ಠ ಇದು ಅಪೂರ್ಣ ಎಂದು ಪರಿಗಣಿಸಲಾಗಿದೆ ಇದರ ಅರ್ಥ ಕೆಲವು ಪ್ರಮುಖ ಅಂಶಗಳು ಸಿದ್ಧಾಂತಕ್ಕೆ ಮತ್ತಷ್ಟು ಸಂಯೋಜನೆಗೊಳ್ಳಬೇಕಾದ ಅಗತ್ಯವಿರುತ್ತದೆ ಮೊದಲು ಅದನ್ನು ಸರಿಯಾಗಿ ಪರಿಗಣಿಸಬಹುದು ಆದ್ದರಿಂದ ಪ್ರಯೋಗಗಳೆಂದರೆ ಸರ್ವೋಚ್ಚವೆಂದು ಹೇಳಲು ವಿಜ್ಞಾನವು ಸಮಂಜಸವಾಗಿ ನ್ಯಾಯೋಚಿತವಾಗಿದೆ ಎಂದು ನಿಮಗೆ ತಿಳಿದಿದೆ ಏನಾದರೂ ನಿಜವಾಗಿ ನಡೆಯುತ್ತಿದೆ ಎಂದು ನಂಬಿದಾಗ ನೀವು ಅದನ್ನು ಪ್ರಯೋಗದಿಂದ ತೋರಿಸಬೇಕು ಈಗ ಈ ಎರಡು ಮೂಲಗಳ ನಡುವಿನ ಸಂಬಂಧವು ನಿಮಗೆ ತಿಳಿದಿದೆ ಈಗ ನಿಮ್ಮ ಪ್ರಯೋಗವನ್ನು ಸರಿಯಾಗಿ ಓಡಿಸುವುದಕ್ಕೂ ಸಹ ಇದು ಬಹಳ ಮುಖ್ಯ ಆದ್ದರಿಂದ ನೀವು ಪ್ರಯೋಗವನ್ನು ತಪ್ಪಾಗಿ ನಡೆಸಿದರೆ ಅಥವಾ ನೀವು ಅನಿಯಂತ್ರಿತ ರೀತಿಯಲ್ಲಿ ಅದನ್ನು ಮಾಡಿದರೆ ನೈಸರ್ಗಿಕವಾಗಿ ನಿಮ್ಮ ಫಲಿತಾಂಶಗಳು ಸೂಕ್ತವಲ್ಲ ನಿಜವಾದ ವಿದ್ಯಮಾನವನ್ನು ಪ್ರತಿನಿಧಿಸುವುದಿಲ್ಲ ಆದ್ದರಿಂದ ನೀವು ಪ್ರಯೋಗಗಳು ಸರ್ವೋತ್ಕೃಷ್ಟವಾಗಿರುತ್ತವೆ ಮತ್ತು ಅದರಲ್ಲಿರುವ ಮೂಲಭೂತ ಹೇಳಿಕೆಯ ಪ್ರಕಾರ ಅವರು ಹೊಂದಿರುವ ಪ್ರಯೋಗವನ್ನು ನೀವು ಪ್ರಯೋಗವನ್ನು ಸರಿಯಾಗಿ ನಡೆಸುತ್ತಿದ್ದಾರೆ ಎಂದು ನೀವು ಹೇಳಿದಾಗ ಮುಖ್ಯವಾಗಿದೆ ಆದ್ದರಿಂದ ಇದು ಪ್ರಯೋಗಗಳೊಂದಿಗೆ ಸಂಬಂಧಿಸಿದ ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ಇಂದು ನಾವು ಈ ಪ್ರಾಯೋಗಿಕ ಕೌಶಲ್ಯಗಳ ಈ ಪರಿಕಲ್ಪನೆಯ ಬಗ್ಗೆ ಸ್ವಲ್ಪ ಸಮಯ ಕಳೆಯಲು ಕಾರಣವಾಗಿದೆ ಏಕೆಂದರೆ ಪ್ರಾಯೋಗಿಕ ಕೌಶಲ್ಯಗಳು ನಮ್ಮ ಪ್ರಯೋಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕಾದ ಕೌಶಲಗಳ ವಿಧಗಳಾಗಿವೆ ನಾವು ಪ್ರಯೋಗಗಳಿಂದ ಪಡೆದ ಡೇಟಾವು ಸರಿಯಾಗಿದೆಯೆ ಎಂದು ನಾವು ಭರವಸೆ ಹೊಂದಿದ್ದೇವೆ ಆದ್ದರಿಂದ ಈಗ ನಿಮಗೆ ಗೊತ್ತಾಗಬಹುದು ಹೆಚ್ಚಿನ ವಿಶ್ವಾಸದೊಂದಿಗೆ ಈ ಸಿದ್ಧಾಂತವು ಪ್ರಾಯೋಗಿಕ ಡೇಟಾದೊಂದಿಗೆ ಹೊಂದಿಕೆಯಾಗದಿದ್ದಲ್ಲಿ ಈ ಸಿದ್ಧಾಂತದೊಂದಿಗೆ ಕೆಲವು ಸಮಸ್ಯೆಗಳಿವೆ ನೀವು ಪ್ರಯೋಗವನ್ನು ತಪ್ಪಾಗಿ ಓಡಿಸಿದರೆ ಅದು ನಿಸ್ಸಂಶಯವಾಗಿ ಇದು ನಿಜವನ್ನು ಹಿಡಿದಿಡುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಸಿದ್ಧಾಂತವು ಸರಿಯಾಗಿಲ್ಲ ಅಥವಾ ಸಿದ್ಧಾಂತ ಅಪೂರ್ಣ ಎಂದು ನೀವು ವಿಶ್ವಾಸದಿಂದ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಪ್ರಯೋಗಗಳನ್ನು ನೀವು ಸರಿಯಾಗಿ ಚಲಾಯಿಸುವುದು ಬಹಳ ಮುಖ್ಯ ಮತ್ತು ನೀವು ಪ್ರಾಯೋಗಿಕವಾದಿಯಾದರೆ ಅದು ಸಾರ್ವಕಾಲಿಕ ಸಮಯವನ್ನು ಹೊಂದಿರಬೇಕು ನಿಮ್ಮ ಪ್ರಯೋಗವನ್ನು ನೀವು ಸರಿಯಾಗಿ ರನ್ ಮಾಡಿದ್ದೀರಿ ಎಂಬುದನ್ನು ಸೂಚಿಸಲು ನೀವು ಸಿದ್ಧರಾಗಿರಬೇಕು ಮತ್ತು ನಿಮ್ಮ ಪ್ರಯೋಗವನ್ನು ಪರಿಶೀಲನೆಗೆ ಮುಕ್ತವಾಗಿರಬೇಕು ನೀವು ಪ್ರಯೋಗವನ್ನು ಹೇಗೆ ನಡೆಸಿದ್ದೀರಿ ಎಂಬುದರ ಕುರಿತು ಬಹಳಷ್ಟು ಪ್ರಶ್ನೆಗಳನ್ನು ಜನರು ಕೇಳಿಕೊಳ್ಳಬೇಕು ನಿಮ್ಮ ಪ್ರಯೋಗಗಳನ್ನು ನೀವು ಹೇಗೆ ನಡೆಸುತ್ತಿದ್ದೀರಿ ಎಂಬುದನ್ನು ನೀವು ಸಮರ್ಥಿಸಿಕೊಳ್ಳಬೇಕು ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ಕಲಿಯುವುದು ಆ ಹಕ್ಕುಗೆ ಸಂಬಂಧಿಸಿದ ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ ನಾವು ನಮ್ಮ ಪ್ರಯೋಗಗಳನ್ನು ಎಚ್ಚರಿಕೆಯಿಂದ ಮತ್ತು ಸರಿಯಾಗಿ ಚಲಾಯಿಸಬೇಕಾಗಿದೆ ಆದ್ದರಿಂದ ಇಂದು ನಾವು ಏನು ನೋಡುತ್ತಿದ್ದೇವೆ ಇದನ್ನು ಹೇಗೆ ಮಾಡಬೇಕೆಂದು ಮತ್ತು ಕನಿಷ್ಠವಾಗಿ ನಾನು ಏನು ಮಾಡುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿದ್ದರೆ ಪ್ರಯೋಗಗಳು ಒಂದು ವಿಶಾಲವಾದ ಜಗತ್ತು ವಿಭಿನ್ನ ವಿದ್ಯಮಾನಗಳನ್ನು ಶೋಧಿಸಲು ವಿಭಿನ್ನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ವಿವಿಧ ಪ್ರಯೋಗಗಳನ್ನು ನೀವು ಮಾಡಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ನಿರ್ದಿಷ್ಟವಾದ ಪ್ರಾಯೋಗಿಕ ಪ್ರಮಾಣಗಳು ಅಥವಾ ಪ್ರಾಯೋಗಿಕ ನಿಯತಾಂಕಗಳನ್ನು ನಾವು ನಿಯಂತ್ರಿಸುತ್ತೇವೆ ಅಥವಾ ನಾವು ಅಳೆಯಲು ಒಲವು ತೋರುತ್ತೇವೆ ತದನಂತರ ಆಧರಿಸಿ ನಾವು ವ್ಯಾಪಕವಾದ ವಿದ್ಯಮಾನಗಳನ್ನು ತನಿಖೆ ಮಾಡುತ್ತೇವೆ ಹಾಗಾಗಿ ನಾವು ಕೆಲವು ಸಾಮಾನ್ಯ ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ನಾವು ನಿಯಂತ್ರಿಸಲು ಅಥವಾ ಅಳೆಯಲು ಮತ್ತು ಮುಂತಾದವುಗಳಿಗೆ ಒಲವು ತೋರುತ್ತದೆ ತದನಂತರ ನೀವು ನಿಮಗೆ ಹೈಲೈಟ್ ಮಾಡಿರುವಿರಿ ನಿಮಗೆ ದೋಷವನ್ನುಂಟುಮಾಡುವಂತಹ ಸ್ಥಳಗಳು ಯಾವುವು ಆದ್ದರಿಂದ ನೀವು ಯಾವಾಗ ಡಬಲ್ ಚೆಕ್ ಅಥವಾ ಕ್ರಾಸ್ ಮಾಪನವನ್ನು ಮಾಡುತ್ತೀರಿ ಮತ್ತು ಹೇಗೆ ಪರಿಶೀಲಿಸಿ ನೀವು ಅದನ್ನು ಮಾಡುತ್ತಿದ್ದೀರಿ ಹಾಗಾಗಿ ನಾನು ಚಿಕ್ಕದಾಗಿದ್ದೇನೆ ನಾನು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆಯೆಂದರೆ ನಾವು ಅನುಭವಿಸುವ ಕೆಲವು ವಿಭಿನ್ನ ಪ್ರಮಾಣಗಳೊಂದಿಗೆ ನಾವು ಸಾಮಾನ್ಯವಾಗಿ ಎದುರಿಸುತ್ತೇವೆ ಮತ್ತು ನೈಸರ್ಗಿಕವಾಗಿ ಇದ್ದರೆ ನಿಮ್ಮ ಪ್ರಯೋಗಗಳಲ್ಲಿ ನೀವು ಅಳತೆ ಇತರ ಪ್ರಮಾಣದಲ್ಲಿ ಸಾಕಷ್ಟು ಬದ್ಧರಾಗಿರುತ್ತೀರಿ ನೀವು ಇದೇ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಆದ್ದರಿಂದ ಈ ವರ್ಗದ ಉದ್ದೇಶವು ನಿಮಗೆ ತಿಳಿದಿಲ್ಲ ನೀವು ಅಳೆಯಬಹುದಾದ ಎಲ್ಲಾ ಸಂಭವನೀಯ ಪ್ರಮಾಣಗಳನ್ನು ಸಮಗ್ರವಾಗಿ ನೋಡುತ್ತೀರಿ ಮತ್ತು ನಿಮಗೆ ತಿಳಿದಿರುವ ನೀವು ಅದನ್ನು ಪಡೆಯುವ ಎಲ್ಲಾ ವಿಧಾನಗಳು ಏನೆಂದು ಲೆಕ್ಕಾಚಾರ ಮಾಡಿ ಅಥವಾ ನೀವು ಅದನ್ನು ಪಡೆಯುವ ಎಲ್ಲಾ ವಿಧಾನಗಳನ್ನು ಕಂಡುಹಿಡಿಯಿರಿ ಆದರೆ ಪ್ರಾತಿನಿಧಿಕವಾಗಿ ನಾನು ಕೆಲವು ಸೆಳೆಯಲು ಹೋಗುತ್ತೇನೆ ನಾನು ಹೈಲೈಟ್ ಮಾಡಲು ಹೋಗುತ್ತೇನೆ ಅಲ್ಲಿ ನೀವು ತಪ್ಪಾಗಿ ಹೋಗಬಹುದು ಮತ್ತು ನಂತರ ನಾನು ಹೈಲೈಟ್ ಮಾಡಲು ಹೋಗುತ್ತಿದ್ದೇನೆ ನೀವು ಹೇಗೆ ಅದನ್ನು ಮಾಡಬಹುದು ನಿಮಗೆ ತಿಳಿದಿರುವುದು ಸರಿಯಾದದ್ದು ನೀವು ಅದನ್ನು ಪರೀಕ್ಷಿಸಲು ದಾಟಲು ಹೇಗೆ ನೀವು ಅದನ್ನು ಹೇಗೆ ಉತ್ತಮಗೊಳಿಸಬಹುದು ಅದೇ ತತ್ತ್ವಶಾಸ್ತ್ರವು ಯಾವುದೇ ಪ್ರಯೋಗಕ್ಕೆ ನೀವು ಏನನ್ನು ತೆಗೆದುಕೊಳ್ಳಬೇಕು ನೀವು ಎಲ್ಲಿಯವರೆಗೆ ನಿಮಗೆ ಸೂಕ್ತವಾಗಿ ತೋರಿಸದೆ ಇರುವ ಪ್ರಮಾಣದಲ್ಲಿ ನೀವು ವ್ಯವಹರಿಸುತ್ತಿರುವಿರಿ ಆದ್ದರಿಂದ ನಾವು ಕೆಲವು ಸಾಮಾನ್ಯ ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದರಿಂದ ನಾವು ಪ್ರಾರಂಭಿಸುತ್ತೇವೆ ನಾವು ಆಗಾಗ್ಗೆ ಎದುರಿಸುತ್ತಿರುವ ತಾಪಮಾನವು ಉಷ್ಣತೆ ಒತ್ತಡ ತೇವಾಂಶ ಮತ್ತು ವಿದ್ಯುತ್ ಅಥವಾ ಪ್ರಸ್ತುತ ವೋಲ್ಟೇಜ್ನಂತಹ ಪ್ರಮಾಣಗಳು ಆದ್ದರಿಂದ ಇವುಗಳು ಸಾಮಾನ್ಯ ಪ್ರಮಾಣದಲ್ಲಿರುತ್ತವೆ ನೀವು ಅನೇಕ ಪ್ರಯೋಗಗಳಲ್ಲಿ ಕಾಣುವ ಸಾಧ್ಯತೆಯಿದೆ ನೀವು ಪ್ರಸ್ತುತ ಅಳತೆ ಮಾಡುತ್ತಿದ್ದೀರಿ ನೀವು ವೋಲ್ಟೇಜ್ ಅಳತೆ ಮಾಡುತ್ತಿದ್ದೀರಿ ನೀವು ಪ್ರಸ್ತುತವನ್ನು ಅನ್ವಯಿಸುತ್ತಿದ್ದೀರಿ ವೋಲ್ಟೇಜ್ ಅಳತೆ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೀರಾ ಪ್ರಸ್ತುತ ಅಳತೆ ಮಾಡುತ್ತಿದ್ದೇವೆ ನಾವು ಮಾಡುವ ಬಹಳಷ್ಟು ಸಂಗತಿಗಳು ಸಿಸ್ಟಮ್ನಲ್ಲಿ ಆರ್ದ್ರತೆ ಬಗ್ಗೆ ನಾವು ಚಿಂತೆ ಮಾಡುವಂತಹ ಪ್ರಯೋಗಗಳು ಇವೆ ಮತ್ತು ಅದನ್ನು ನಾವು ಪ್ರಮಾಣೀಕರಿಸಲು ಬಯಸುತ್ತೇವೆ ಅಥವಾ ಇದು ಒಂದು ನಿರ್ದಿಷ್ಟ ಮೌಲ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಬಯಸುತ್ತೇವೆ ಅಥವಾ ಇದು ಒಂದು ನಿರ್ದಿಷ್ಟ ಮೌಲ್ಯ ಎಂದು ನಾವು ಹೇಳಿಕೊಳ್ಳಬೇಕು ಆದ್ದರಿಂದ ನಾವು ನೋಡೋಣ ವ್ಯವಸ್ಥೆಯಲ್ಲಿನ ಒತ್ತಡವೇನು ಎಂದು ನಿಮಗೆ ಹೇಳಲು ಒತ್ತಡದ ಮಾಪಕಗಳನ್ನು ನೀವು ಹೊಂದಿದ್ದೀರಿ ನಾನು ಒತ್ತಡದ ಮೇಲೆ ಸ್ವಲ್ಪ ಕಡಿಮೆ ನೋಡುತ್ತಿದ್ದೇನೆ ನಾನು ತಾಪಮಾನ ಆರ್ದ್ರತೆ ಮತ್ತು ಪ್ರಸ್ತುತ ವೋಲ್ಟೇಜ್ನಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೇನೆ ನಾವು ಬಳಸುವ ಕೆಲವೊಂದು ಮೂಲಭೂತ ವಿಧಾನಗಳು ಒತ್ತಡವನ್ನು ನೋಡುವಾಗ ಬಳಸಿಕೊಳ್ಳುತ್ತವೆ ನಾವು ಉಷ್ಣತೆಗಾಗಿ ಏನು ನೋಡುತ್ತೇವೆ ಎಂದು ನಿಮಗೆ ತಿಳಿದಿರುವಂತೆ ಹೋಲುತ್ತದೆ ಕಲ್ಪನಾತ್ಮಕವಾಗಿ ಹೋಲುತ್ತದೆ ಗೇಜ್ ಮತ್ತು ಆದ್ದರಿಂದ ವಿಭಿನ್ನ ಬಲ ಹೋಗುವುದನ್ನು ಸಹಜವಾಗಿ ಬಳಸಲಾಗುತ್ತದೆ ಆದ್ದರಿಂದ ನಾವು ತಾಪಮಾನದೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಮಾಡುವ ಅನೇಕ ಪ್ರಯೋಗಗಳು ಸಾಮಾನ್ಯವಾಗಿ ನಾವು ಪ್ರಾಯೋಗಿಕ ಸೆಟಪ್ ಅನ್ನು ಕೆಲವು ಉಷ್ಣಾಂಶವನ್ನು ಹೊಂದಿದ್ದೇವೆ ಎಂದು ನಿಮಗೆ ತಿಳಿದಿರುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ನಾವು ಮಾಡುವ ಸರಿಯಾದ ಹೇಳಿಕೆ ಇದು ಆದ್ದರಿಂದ ಈ ಹಕ್ಕನ್ನು ನಾವು ಹೇಗೆ ತಿಳಿದಿದ್ದೇವೆ ಆದ್ದರಿಂದ ಇದರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಉದಾಹರಣೆಗೆ ನಾವು 200 ಡಿಗ್ರಿ C ಯಲ್ಲಿ ತಾಪಮಾನದ ಪ್ರಯೋಗಗಳನ್ನು ನಡೆಸುತ್ತೇವೆ ಬೇರೊಬ್ಬರು 500 ಡಿಗ್ರಿ ಸಿ ಯ ಪ್ರಯೋಗವನ್ನು ನಡೆಸಬಹುದು ಅಥವಾ ನೀವು ಒಂದು ಸರಣಿಯ ಪ್ರಯೋಗಗಳನ್ನು ಹೊಂದಿರಬಹುದು ಅವುಗಳಲ್ಲಿ ಒಂದು 200 ಸಿ ಮತ್ತೊಂದು ಡಿಗ್ರಿ ಸಿ ಡಿ ನಲ್ಲಿ 800 ಡಿಗ್ರಿ ಸಿ ನಲ್ಲಿ ಮತ್ತೊಂದು ಪ್ರತಿ 300 ಸಿ ಏರಿಕೆಗಳಲ್ಲಿ ನೀವು ಪ್ರಯೋಗವನ್ನು ಹೊಂದಿರಬಹುದು ನೀವು ತಾಪಮಾನದ ಒಂದು ಸೆಟ್ ಮೇಲೆ ಪ್ರಯೋಗಗಳನ್ನು ಹೊಂದಬಹುದು ಆದ್ದರಿಂದ ಇದು ಮುಖ್ಯವಾದುದು ಆದ್ದರಿಂದ ನೀವು ಡೇಟಾವನ್ನು ಪ್ರಸ್ತುತಪಡಿಸಿದಾಗ ಈ ಡೇಟಾವನ್ನು ನಾನು 200 ಡಿಗ್ರಿ C ಯಲ್ಲಿ ಪಡೆದುಕೊಂಡಿದ್ದೇನೆ ಎಂದು ನೀವು ಹೇಳುತ್ತೀರಿ ನಂತರ ನಾನು ಸಿಸ್ಟಮ್ನ ತಾಪಮಾನವನ್ನು 500 ಡಿಗ್ರಿ ಸಿ ಗೆ ಬದಲಿಸಿದೆ ಮತ್ತು ನಾನು ಕೆಲವು ಇತರ ಡೇಟಾವನ್ನು ಪಡೆದುಕೊಂಡಿದ್ದೇನೆ ನಂತರ ನಾನು ಅದನ್ನು 800 ಡಿಗ್ರಿ C 1100 ಡಿಗ್ರಿ C ಗೆ ಬದಲಾಯಿಸಿದೆ ತದನಂತರ ನೀವು ತಾಪಮಾನದ ಆಧಾರದ ಮೇಲೆ ಪ್ರವೃತ್ತಿ ಮಾಡುತ್ತೀರಿ ನಂತರ ನೀವು ಕೆಲವು ಸಕ್ರಿಯಗೊಳಿಸುವ ಶಕ್ತಿಯ ಮೌಲ್ಯಗಳನ್ನು ಪಡೆಯಬಹುದು ಈ ರೀತಿಯ ಡೇಟಾದಿಂದ ನೀವು ಹೊರಬರುವ ವಿವಿಧ ವಿಷಯಗಳು ಆದ್ದರಿಂದ ನಿಮ್ಮ ಪ್ರಯೋಗವು ವಾಸ್ತವವಾಗಿ ನೀವು 200 ಡಿಗ್ರಿ ಸಿ ಎಂದು ಹೇಳಿಕೊಂಡಾಗ ಪ್ರಯೋಗವು ವಾಸ್ತವವಾಗಿ 200 ಡಿಗ್ರಿ ಸಿ ಆಗಿರಬೇಕು ನಾನು ಹೈಲೈಟ್ ಮಾಡಲು ಬಯಸುವ ಪ್ರಮುಖ ಅಂಶ ಹೀಗಿದೆ ನಮ್ಮ ಹಲವಾರು ಪ್ರಯೋಗಗಳಲ್ಲಿ ಸಾಮಾನ್ಯ ದೋಷಗಳೆಂದರೆ ನಾವು ಉಷ್ಣತೆಯೊಂದಿಗೆ ವ್ಯವಹರಿಸುವಾಗ ನಿಮ್ಮ ಕುಲುಮೆ ಅಥವಾ ನಿಮ್ಮ ಒವನ್ ಮತ್ತು ಬಿಸಿ ಗಾಳಿಯ ಒವನ್ ಮೇಲೆ ನಾವು ಪ್ರದರ್ಶನವನ್ನು ನೋಡುತ್ತೇವೆ ಮತ್ತು ಇದು ಸರಳವಾಗಿ ಹೇಳುತ್ತದೆ 200 ಡಿಗ್ರಿ ಸಿ ಮತ್ತು 200 ಸಿ ಎಂದು ನಂಬಿಕೆಯ ಮೇಲೆ ನಾವು ಭಾವಿಸುತ್ತೇವೆ ಮತ್ತು ನಾವು ಮುಂದುವರೆಯುತ್ತೇವೆ ಮೊದಲ ಬಾರಿ ಅನೇಕ ಪ್ರಯೋಗಕಾರರು ಇದನ್ನು ಮಾಡುತ್ತಾರೆ ಈಗ ದೋಷದ ಹೆಚ್ಚಿನ ವ್ಯಾಪ್ತಿ ದೋಷದ ವ್ಯಾಪ್ತಿ ನೀವು ಆ ಪ್ರದರ್ಶನವನ್ನು ನೋಡಿದಾಗ ಆ ಮೌಲ್ಯವನ್ನು ತೆಗೆದುಕೊಂಡು ಮುಂದುವರೆಯಿರಿ ತಾಪಮಾನವು ಪ್ರಾಯೋಗಿಕ ಸೆಟಪ್ಗಳಲ್ಲಿ ನಾವು ಎದುರಿಸುವ ಸಾಮಾನ್ಯ ಪ್ರಮಾಣಗಳಲ್ಲಿ ಒಂದಾಗಿದೆ ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ನೀವು ಬಿಸಿ ಗಾಳಿ ಒವನ್ ಅಥವಾ ಅದು ಕುಲುಮೆಯಿದ್ದರೆ ನೀವು ಖರೀದಿಸುವ ಯಾವುದೇ ಪ್ರಾಯೋಗಿಕ ಸೆಟಪ್ ಆಗಿದ್ದರೆ ಇದು ಒಂದು ಟ್ಯೂಬ್ ಫರ್ನೇಸ್ ಆಗಿದ್ದು ಬಾಕ್ಸ್ ಕುಲುಮೆ ಅಥವಾ ಟ್ಯೂಬ್ ಫರ್ನೇಸ್ ಆಗಿರಬಹುದು ಈ ಎಲ್ಲಾ ಸಂದರ್ಭಗಳಲ್ಲಿ ಅವರು ತಾಪಮಾನವನ್ನು ಅಳೆಯುವ ಸಂವೇದಕವನ್ನು ಹೊಂದಿದ್ದಾರೆ ಮತ್ತು ಅದು ಆ ಸಂವೇದಕವಾಗಿದ್ದು ಅದು ಹೊರಗೆ ಎಲ್ಲೋ ಒಂದು ಪ್ರದರ್ಶನವನ್ನು ಹೇಗೆ ನೋಡುತ್ತದೆ ಅದು 200 ಡಿಗ್ರಿ C ಅಥವಾ ಯಾವುದೇ ಎಂದು ಹೇಳುತ್ತದೆ ನೀವು ಅರ್ಥಮಾಡಿಕೊಳ್ಳಲು ಇದು ಬಹಳ ಮುಖ್ಯ ಆ ಸಂವೇದಕದ ಸ್ಥಳ ಯಾವುದು ಅದು ಬಹಳ ಮುಖ್ಯ ಸಂವೇದಕವು ಒಂದೇ ಸ್ಥಳದಲ್ಲಿ ಇರುವ ಪರಿಸ್ಥಿತಿಯನ್ನು ನೀವು ಹೊಂದಬಹುದು ನಿಮ್ಮ ಮಾದರಿ ಮತ್ತೊಂದು ಸ್ಥಳದಲ್ಲಿ ಇದೆ ಆದ್ದರಿಂದ ಸಂವೇದಕವು ನಿಮಗೆ ವರದಿ ಮಾಡುವ ತಾಪಮಾನವು ನಿಮ್ಮ ಮಾದರಿ ಕುಳಿತುಕೊಳ್ಳುವ ತಾಪಮಾನವಲ್ಲ ಮತ್ತು ನೀವು ಸರಿಯಾಗಿ ತಿಳಿದಿರಬೇಕಾದ ಪ್ರಾಯೋಗಿಕ ವಿಷಯ ಆದ್ದರಿಂದ ಉದಾಹರಣೆಗೆ ನಾನು ಪೆಟ್ಟಿಗೆಯ ಕುಲುಮೆಯನ್ನು ಹೊಂದಿದ್ದೇನೆ ಎಂದು ಹೇಳುತ್ತೇನೆ ಕ್ಷಮಿಸಿ ಟ್ಯೂಬ್ ಫರ್ನೇಸ್ ಇಲ್ಲಿ ಒಂದು ಟ್ಯೂಬ್ ಇದೆ ಎಂದು ನಾವು ಹೇಳೋಣ ಮತ್ತು ಇದು ಕೆಲವು ಒಳಗಡೆ ಇದೆ ನಿಮಗೆ ತಿಳಿದಿದೆ ಅದು ರಚನೆಯು ಆವರಿಸಿಕೊಳ್ಳುತ್ತದೆ ಆದ್ದರಿಂದ ಇದು ಒಂದು ಟ್ಯೂಬ್ ಮತ್ತು ಒಳಗೆ ನೀವು ದೋಣಿ ಹೊಂದಿದ್ದು ಸೆರಾಮಿಕ್ ಬೋಟ್ ಸರಿ ನೀವು ಎಲ್ಲಾ ತಾಪನ ರಾಡ್ಗಳನ್ನು ಹೊಂದಿರುವ ಒಂದು ರಚನೆಯನ್ನು ಹೊಂದಿದ್ದೀರಿ ತಾಪನ ಅಂಶಗಳು ಇದರ ಮೇಲೆ ಇವೆ ಇವೆಲ್ಲವೂ ಈ ಟ್ಯೂಬ್ ಸುತ್ತಲೂ ಇರುತ್ತವೆ ಮಧ್ಯದಲ್ಲಿ ಈ ಟ್ಯೂಬ್ ಇದೆ ಅದು ಸೆರಾಮಿಕ್ ಟ್ಯೂಬ್ ಆಗಿದೆ ಮತ್ತು ಅದರಲ್ಲಿ ಸೆರಾಮಿಕ್ ದೋಣಿ ಇದೆ ಈ ಸೆರಾಮಿಕ್ ದೋಣಿ ನೀವು ಕೆಲವು ಮಾದರಿ ಹೊಂದಿವೆ ಕೆಲವು ಮಾದರಿಯು ಇಲ್ಲಿ ಕುಳಿತಿದೆ ನೀವು ಪರೀಕ್ಷಿಸುತ್ತಿರುವ ಮಾದರಿಯು ಈ ಸಿರಾಮಿಕ್ ದೋಣಿಗೆ ಸರಿಯಾಗಿ ಕುಳಿತುಕೊಳ್ಳುತ್ತಿದೆ ಆದ್ದರಿಂದ ಈಗ ನೀವು ಇದನ್ನು 800 ಡಿಗ್ರಿಗಳಲ್ಲಿ ಚಲಾಯಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಹೇಳೋಣ ನಿಮ್ಮ ಮಾದರಿಯು 800 ಡಿಗ್ರಿ C ಯಲ್ಲಿ 1 ಘಂಟೆಯವರೆಗೆ ಇದೆ ಎಂದು ನೀವು ಹೇಳಲು ಬಯಸುತ್ತೀರಿ ಅಂದರೆ ನೀವು ಮಾಡಲು ಪ್ರಯತ್ನಿಸುತ್ತಿರುವ ಪ್ರಯೋಗ ಎಂದು ಹೇಳೋಣ ನೀವು ಮಾದರಿಯನ್ನು ತೆಗೆದುಕೊಳ್ಳಲು ಹೋಗುವಿರಿ ಕೆಲವು ವಾತಾವರಣದ ಅಡಿಯಲ್ಲಿ 1 ಘಂಟೆಯವರೆಗೆ 800 ಡಿಗ್ರಿ ಸಿ ನಲ್ಲಿ ಇರಿಸಿ ಆದ್ದರಿಂದ ನೀವು ಸೂಚಿಸುವ ಎರಡು ವಿಷಯಗಳು ತಾಪಮಾನ ಮತ್ತು ವಾತಾವರಣ ಇದು ಗಾಳಿಯೆಂದು ಹೇಳೋಣ ಈ ಸಂದರ್ಭದಲ್ಲಿ ನೀವು ಅದನ್ನು ತೆರೆದಿರಬಹುದು ಅಥವಾ ಅದು ಬೇರೆ ಅನಿಲವಾಗಿದ್ದರೆ ಇದು ಸಾರಜನಕ ವಾತಾವರಣ ಅಥವಾ ಆರ್ಗಾನ್ ವಾತಾವರಣದ ಅಡಿಯಲ್ಲಿದೆ ಎಂದು ನಾವು ತಿಳಿಸೋಣ ನಂತರ ನೀವು ತಿಳಿದಿರುವ ಗಾಳಿಯು ಇಲ್ಲಿಗೆ ಉಚಿತವಾಗಿ ಪಡೆಯಲು ಸಾಧ್ಯವಿಲ್ಲ ಆರ್ಗಾನ್ ಅಥವಾ ಸಾರಜನಕವನ್ನು ಪರಿಚಯಿಸಲು ನಿಯಂತ್ರಿತ ಮಾರ್ಗವಿರುತ್ತದೆ ಮತ್ತು ಆರ್ಗಾನ್ ಅಥವಾ ಸಾರಜನಕಕ್ಕೆ ನಿಯಂತ್ರಣದ ನಿರ್ಗಮನವಿದೆ ನಂತರ ನೀವು ಪರೀಕ್ಷಿಸುವ ಬಬಲ್ಲರ್ ಅನ್ನು ಹೊಂದಿರುತ್ತದೆ ಉದಾಹರಣೆಗೆ ನೀವು ಈ ರೀತಿಯದ್ದನ್ನು ಹೊಂದಿರಬಹುದು ನಂತರ ಈ ಒಳಹರಿವು ಹೊರತುಪಡಿಸಿ ಮುಚ್ಚಲಾಗುವುದು ಮತ್ತು ನೀವು ಬಬಲ್ಸ್ಲರ್ಗೆ ಹೋಗುವ ಟ್ಯೂಬ್ ಅನ್ನು ಹೊಂದಿರುತ್ತೀರಿ ಮತ್ತು ಅನಿಲದ ಗುಳ್ಳೆಗಳು ಹೊರಬರುವಂತೆ ನೀವು ನೋಡುತ್ತೀರಿ ಹಾಗಾಗಿ ಅನಿಲವು ಬರುತ್ತಿದೆ ಎಂದು ವಾಸ್ತವವಾಗಿ ಖಾತರಿಪಡಿಸುವ ವಿಧಾನವೆಂದರೆ ಅನಿಲವು ಹೊರಹೋಗುತ್ತದೆ ಮತ್ತು ಒಂದು ಒಳಹರಿವು ಇರುವುದರಿಂದ ಮತ್ತು ಔಟ್ಲೆಟ್ ಆಗಿರುತ್ತದೆ ಒತ್ತಡದ ನಿರ್ಮಾಣವಿಲ್ಲ ಅನಿಲದ ಮುಕ್ತ ಹರಿವು ಇಲ್ಲ ಗಾಳಿಯಿಂದಲೂ ಗಾಳಿ ಬಾಟಲಿಯಿರುವುದನ್ನು ನೀವು ಖಾತ್ರಿಪಡಿಸಿಕೊಳ್ಳಬಹುದು ಅದು ಗಾಳಿಯನ್ನು ಸರಬರಾಜು ಮಾಡುತ್ತಿದೆ ಇದು ಗಾಳಿಯ ಕೆಲವು ನಿಯಂತ್ರಿತ ಹರಿವು ಮತ್ತು ನಂತರ ನೀವು ಸರಿಯಾದ ಅನಿಲವನ್ನು ಹೊಂದಿರುತ್ತೀರಿ ಆದ್ದರಿಂದ ಇದು ವಿಶಿಷ್ಟ ಸೆಟ್ ಆಗಿದೆ ತಾಪನ ಅಂಶಗಳನ್ನು ಹೊಂದಿರುತ್ತವೆ ಹಾಗಾಗಿ ಈ ಕುಲುಮೆಯ ತಯಾರಕವು ನಿಮಗೆ ಎಲ್ಲಿಯೂ ಇಲ್ಲಿ ಎಲ್ಲೋ ಆಗಿರುವ ಥರ್ಮೋಕೂಲ್ ಅನ್ನು ಒದಗಿಸುತ್ತದೆ ಇದು ಎಲ್ಲೋ ಇಲ್ಲಿಂದ ಪ್ರವೇಶಿಸುತ್ತದೆ ಮತ್ತು ಇದು ಇಲ್ಲಿ ಟ್ಯೂಬ್ನೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಮತ್ತು ಇದರಿಂದ ನೀವು ಪ್ರದರ್ಶನವನ್ನು ಹೊಂದಿರುತ್ತೀರಿ ಮತ್ತು ಈಗ ನಾವು ನಿಮಗೆ 800 ಡಿಗ್ರಿ ಸಿ ಯನ್ನು ತೋರಿಸುತ್ತೇವೆ ಎಂದು ಹೇಳೋಣ ಆದ್ದರಿಂದ ಪ್ರಾಯೋಗಿಕವಾಗಿ ನೀವು ಒಂದು ಟ್ಯೂಬ್ ಟ್ಯೂಬ್ ಫರ್ನೇಸ್ ಸಿಕ್ಕಿದ್ದೀರಾ ಅಲ್ಲಿ ನೀವು ಒಂದು ದೋಣಿ ಸಿಕ್ಕಿದೆ ನೀವು ಒಂದು ಮಾದರಿಯನ್ನು ಪಡೆದಿದ್ದೀರಿ ಮತ್ತು ನೀವು ಪ್ರದರ್ಶನವನ್ನು ಹೊಂದಿದ್ದೀರಿ ನಿಮಗೆ ಇಲ್ಲಿ ಕೆಲವು ನಿಯಂತ್ರಕ ಸಿಕ್ಕಿದೆ ನೀವು 800 ಡಿಗ್ರಿ ಸಿ ತಾಪಮಾನವನ್ನು ಹೊಂದಿಸಿ ಮತ್ತು ನಿಮ್ಮ ಪ್ರದರ್ಶನವನ್ನು 800 ಡಿಗ್ರಿ ಸಿ ಬಲ ತೋರಿಸುತ್ತದೆ ಆದ್ದರಿಂದ ನಿಮ್ಮ ಪ್ರಯೋಗವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರುತ್ತಿದೆ ಈಗ ಈ ವಿಷಯವೆಂದರೆ ನೀವು ಹೊಂದಿರುವಾಗ ನೀವು ಅನಿಲ ಹರಿಯುವ ಸಂದರ್ಭದಲ್ಲಿ ಅನಿಲದ ಕೆಲವು ಸಣ್ಣ ಹರಿವಿನ ಪ್ರಮಾಣ ಮತ್ತು ಹೀಗೆ ಈ ಪ್ರದೇಶವು ವಾಸ್ತವವಾಗಿ ತಂಪಾಗುತ್ತದೆ ಆದ್ದರಿಂದ ಮತ್ತು ಇದು ಇರಬಹುದು ಈ ಪ್ರದೇಶದಲ್ಲಿ ಅನಿಲ ಹರಿವು ನಿಧಾನವಾಗಿ ತಂಪಾಗುವ ಇದೆ ಮತ್ತು ಹೀಟರ್ ನಿರ್ದಿಷ್ಟ ಸ್ಥಳಗಳಲ್ಲಿ ಇವೆ ಆದ್ದರಿಂದ ಇಲ್ಲಿ ಕೆಲವು ತಾಪನ ಅಂಶಗಳಿವೆ ಇಲ್ಲಿ ಕೆಲವು ತಾಪನ ಅಂಶಗಳು ಇಲ್ಲಿವೆ ಆದ್ದರಿಂದ ನೀವು ಕುಲುಮೆಯ ಸುತ್ತಲೂ ಕೊಳವೆಯ ಸುತ್ತಲೂ ಒಂದು ಸುರುಳಿಯನ್ನು ಕೂಡ ಹೊಂದಿರಬಹುದು ಮತ್ತು ಹೀಗೆ ಮಾಡಬಹುದು ಆದ್ದರಿಂದ ಪಾಯಿಂಟ್ ಈ ಟ್ಯೂಬ್ನಲ್ಲಿನ ಪ್ರತಿಯೊಂದು ಪ್ರದೇಶವು 800 ಡಿಗ್ರಿಗಳಷ್ಟು ಸಿ ಅಲ್ಲ ಆದ್ದರಿಂದ ನೀವು ತಿಳಿದಿರಬೇಕಾದ ಮಾಹಿತಿಯ ಒಂದು ಪ್ರಮುಖ ಅಂಶವಾಗಿದೆ ನೀವು 800 ಡಿಗ್ರಿ C ಯ ಪ್ರದರ್ಶನವನ್ನು ನೋಡುತ್ತಿದ್ದೀರಿ ಆದರೆ ಇದರ ಅರ್ಥವೇನೆಂದು ನೀವು ಅರ್ಥಮಾಡಿಕೊಳ್ಳುವಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಏಕೆಂದರೆ ಸಂಪೂರ್ಣ ಕುಲುಮೆಯು 800 ಡಿಗ್ರಿಗಳಷ್ಟು ಸಿಗುವುದಿಲ್ಲ ಥರ್ಮೋಕೂಲ್ ಪ್ರವೇಶಿಸುವ ಪ್ರದೇಶವು ಅದು ನಿರ್ದಿಷ್ಟವಾಗಿ ಸೂಚಿಸುತ್ತದೆ ಆ ಸ್ಥಳವು 800 ಡಿಗ್ರಿ ಸಿಗೆ ಸರಿ ಮತ್ತು ಆ ಸ್ಥಳ ನೀವು ಈ ರೇಖಾಚಿತ್ರವನ್ನು ನೋಡಿದರೆ ಇದು ಸೆಟ್ಅಪ್ನ ವಿನ್ಯಾಸವಾಗಿದ್ದರೆ ಆ ಸ್ಥಳವು ಇಲ್ಲಿದೆ ನಿಮ್ಮ ಮಾದರಿ ಇಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಇದು ಸುಲಭವಾಗಿ 2 ಅಥವಾ 3 ಇಂಚುಗಳು ಹೇಳುವ ಆದೇಶದಂತೆ ಇರಬಹುದು 5 ರಿಂದ 10 ಸೆಂಟಿಮೀಟರ್ಗಳು 5 ರಿಂದ 10 ಸೆಂಟಿಮೀಟರ್ಗಳು ನಿಮ್ಮ ಥರ್ಮೋಪೂಲ್ನ ಸ್ಥಳ ಮತ್ತು ನಿಮ್ಮ ಮಾದರಿಯ ಸ್ಥಳಗಳ ನಡುವೆ ಇರಬಹುದು ಮತ್ತು ಈ ಪ್ರದೇಶದಲ್ಲಿ ನೀವು ಅನಿಲ ಹರಿಯುವ ಸಾಧ್ಯತೆಯಿದೆ ನಿಮಗೆ ವಿವಿಧ ವಿಷಯಗಳು ನಡೆಯುತ್ತಿವೆ ಆದ್ದರಿಂದ ಈ ಪ್ರದೇಶವನ್ನು 800 ಡಿಗ್ರಿ ಸಿ ಎಂದು ಗುರುತಿಸಲಾಗಿದೆ ನಿಮ್ಮ ಥರ್ಮೋಕೂಲ್ 800 ಡಿಗ್ರಿ ಸಿ ಯನ್ನು ನೋಂದಾಯಿಸುತ್ತಿದೆ ನಿಮ್ಮ ನಿಜವಾದ ಮಾದರಿಯು ಕುಳಿತುಕೊಳ್ಳಬಹುದು 750 760 ಡಿಗ್ರಿಗಳು ಸಿ ಇದು ತಾಪಮಾನದಲ್ಲಿ ಒಂದು ದೊಡ್ಡ ವ್ಯತ್ಯಾಸವಲ್ಲ ನಿಮಗೆ ಗೊತ್ತಾ ತಂಪಾಗಿಸುವ ಪ್ರಮಾಣವು ಉಂಟಾಗುತ್ತದೆ ಇದು ಸುಲಭವಾಗಿ 50 ಡಿಗ್ರಿ ವ್ಯತ್ಯಾಸವನ್ನು ಉಂಟುಮಾಡಬಹುದು ಮತ್ತು ಇನ್ನೂ ಆದ್ದರಿಂದ ಲಂಬವಾಗಿ ತಾಪಮಾನದಲ್ಲಿ ಒಂದು ವ್ಯತ್ಯಾಸವಿದೆ ಅಡ್ಡಲಾಗಿ ಸಹ ತಾಪಮಾನದಲ್ಲಿ ವ್ಯತ್ಯಾಸವಿದೆ ಆದ್ದರಿಂದ ನಿಮ್ಮ ದೋಣಿ ಈ ಥರ್ಮೋಕೂಲ್ನ ಕೆಳಗೆ ನಿಖರವಾಗಿ ಇರುವುದಿಲ್ಲ ಇದು ಸ್ವಲ್ಪಮಟ್ಟಿಗೆ ಇರಬಹುದು ಇದು ಮುಂದೆ ಸೆಂಟಿಮೀಟರ್ಗಳ ಒಂದೆರಡು ಅಥವಾ ಕೆಳಗೆ ಕೆಲವು ಸೆಂಟಿಮೀಟರ್ಗಳಷ್ಟು ಇರಬಹುದು ಹಿಂದೆ ಇದು ಸುದೀರ್ಘ ಕೊಳವೆಯಾಗಿದೆ ನಿಮ್ಮ ದೋಣಿ ಸ್ಥಳವನ್ನು ಆಧರಿಸಿ ನಂತರ ಮಾದರಿಯನ್ನು ಹೊಂದಿದ್ದು ನಿಮ್ಮ ಮಾದರಿಯ ಸ್ಥಳವು 800 ಡಿಗ್ರಿ ಸಿ ಇರಬಹುದು ಇದು ಸುಲಭವಾಗಿ 750 ಡಿಗ್ರಿ C ಯಷ್ಟು ಇರುತ್ತದೆ ಮತ್ತು ಅದು ಒಂದು ದೊಡ್ಡ ವ್ಯತ್ಯಾಸವಾಗಿದೆ ಏಕೆಂದರೆ ನೀವು 200 500 800 ಮತ್ತು 1100 ನಲ್ಲಿ ನೀವು ಪರೀಕ್ಷಿಸುತ್ತಿದ್ದೀರಿ ಮತ್ತು ಅವುಗಳು 50 ಡಿಗ್ರಿ ಸಿ 70 ಡಿಗ್ರಿ ಸಿ 80 ಡಿಗ್ರಿ ಸಿ ಅಥವಾ 100 ಡಿಗ್ರಿ ಸಿ ನಂತರ ಡೇಟಾ ಸಂಪೂರ್ಣವಾಗಿ ತಪ್ಪಾಗಿದೆ ನನ್ನ ಪ್ರಕಾರ ಅಥವಾ ಕನಿಷ್ಠ ಅದು ನೀವು ಎಂದು ಭಾವಿಸುವ ಡೇಟಾವಲ್ಲ ಇದು ಸರಿಯಾದ ಡೇಟಾ ಆದರೆ ಅದು ಏನು ಎಂದು ನೀವು ಯೋಚಿಸುವುದಿಲ್ಲ ಇದು 800 ಡಿಗ್ರಿ ಸಿ ನಲ್ಲಿ ಅಕ್ಷಾಂಶವಲ್ಲ ಅದು 750 ಡಿಗ್ರಿ ಸಿ ನಲ್ಲಿ ಅಕ್ಷಾಂಶವಾಗಿದೆ 500 ಡಿಗ್ರಿ ಸಿ ನೀವು 475 ಡಿಗ್ರಿ ಸಿ ಆಗಿರಬಹುದು ಮತ್ತು ವ್ಯತ್ಯಾಸವು ಸಹ ಒಂದೇ ಆಗಿರಬಾರದು ಇಲ್ಲಿ 25 ಡಿಗ್ರಿ ವ್ಯತ್ಯಾಸವಾಗಬಹುದು ಇದು ಇಲ್ಲಿ 50 ಡಿಗ್ರಿಗಳ ವ್ಯತ್ಯಾಸವಾಗಬಹುದು ಇದು ಇರಬಹುದು ಇಲ್ಲಿ 100 ಡಿಗ್ರಿ ವ್ಯತ್ಯಾಸವಿದೆ ಆದ್ದರಿಂದ ನೀವು 500 800 ಮತ್ತು 1100 ನಲ್ಲಿ ಪಡೆಯುವಿರಿ ಎಂದು ನೀವು 475 750 ಮತ್ತು 1000 ನಲ್ಲಿ ಡೇಟಾವನ್ನು ಪಡೆಯುತ್ತಿದ್ದಾರೆ ಆದ್ದರಿಂದ ಪ್ರಾಯೋಗಿಕ ಕೌಶಲ್ಯಗಳ ಭಾಗವಾಗಿ ನೀವು ಇದರ ಬಗ್ಗೆ ತಿಳಿದಿರಬೇಕು ನೀವು ಏನನ್ನಾದರೂ ಅಳೆಯಲು ಪ್ರಯತ್ನಿಸುತ್ತಿರುವ ಯಾವುದೇ ಪ್ರಯೋಗ ನೀವು ಅದನ್ನು ಅಳೆಯುವ ವಿಧಾನವನ್ನು ನೀವು ನಿಜವಾಗಿಯೂ ಅದರ ಬಗ್ಗೆ ಯೋಚಿಸಬೇಕಾದರೆ ಆ ಸಲಕರಣೆ ಹೇಗೆ ಆ ಮಾಪನ ಮಾಡುವುದು ಮತ್ತು ಅದನ್ನು ಪ್ರದರ್ಶಿಸುತ್ತಿದೆ ಎಂಬುದನ್ನು ನೀವೇ ತೃಪ್ತಿಪಡಿಸಬೇಕು ಎಂಬುದನ್ನು ಪರೀಕ್ಷಿಸಬೇಕು ಏಕೆಂದರೆ ಈ ಎಲೆಕ್ಟ್ರಾನಿಕ್ ಸಾಧನಗಳು ಈ ದಿನಗಳಲ್ಲಿ ಏನಾದರೂ ಪ್ರದರ್ಶಿಸುತ್ತವೆ ಆದ್ದರಿಂದ ಅದು ಏನು ಪ್ರದರ್ಶಿಸುತ್ತಿದೆಯೆಂದರೆ ಸರಿಯಾಗಿದೆಯೇ ಎಂದು ನೀವು ನಿಮ್ಮನ್ನು ತೃಪ್ತಿಪಡಿಸಬೇಕು ಇದು ನಿಮ್ಮ ಭಾವನೆ ಅಥವಾ ನಿಮ್ಮ ಮಾದರಿ ಸರಿಯಾಗಿರುವ ಸ್ಥಳದಲ್ಲಿರಬೇಕು ಎಂದು ನೀವು ಭಾವಿಸುವಿರಿ ಆದ್ದರಿಂದ ಈ ಸಂದರ್ಭದಲ್ಲಿ ಉಷ್ಣಾಂಶವನ್ನು ಅಳೆಯುವಂತಹ ಅನೇಕ ಸಾಮಾನ್ಯ ಪ್ರಯೋಗಗಳಲ್ಲಿ ನಾವು ಅನೇಕ ಪ್ರಯೋಗಗಳಲ್ಲಿ ತಾಪಮಾನವನ್ನು ಅಳೆಯುತ್ತೇವೆ ಅಥವಾ ತಾಪಮಾನವನ್ನು ನಿಯಂತ್ರಿಸಲು ತಾಪಮಾನವನ್ನು ಅಳೆಯಲು ತಾಪಮಾನವನ್ನು ಹೊಂದಿಸಲು ಪ್ರಯತ್ನಿಸುತ್ತೇವೆ ಇದು ನಾವು ಮಾಡುವ ಅತ್ಯಂತ ಸಾಮಾನ್ಯ ಪ್ರಾಯೋಗಿಕ ವಿಷಯವಾಗಿದೆ ದೋಷಕ್ಕಾಗಿ ಸಾಕಷ್ಟು ಜಾಗವಿದೆ ದೋಷಕ್ಕಾಗಿ ಸಾಕಷ್ಟು ಜಾಗವಿದೆ ಆದ್ದರಿಂದ ನೀವು ಇದನ್ನು ತಿಳಿದಿರಬೇಕಾಗುತ್ತದೆ ಈಗ ಇದು ಒಂದು ದುಸ್ತರ ಸಮಸ್ಯೆ ಅಲ್ಲ ನೀವು ಸುಲಭವಾಗಿ ತಿಳಿದಿರಬಹುದಾದ ಕಾರಣ ಇದು ನಿಮಗೆ ತಿಳಿದಿರಬೇಕಾದ ಸಮಸ್ಯೆಯಾಗಿದೆ ಅದು ನಿಮಗೆ ತಿಳಿದಿದ್ದರೆ ನೀವು ಗಮನಿಸಬೇಕಾದ ವಿಷಯವೆಂದರೆ ನೀವು ಎಚ್ಚರಿಕೆಯಿಂದ ಗಮನಿಸಬೇಕಾದ ವಿಷಯ ನಂತರ ನೀವು ಇದನ್ನು ಸುಲಭವಾಗಿ ಪರಿಹರಿಸಬಹುದು ಇದನ್ನು ಪರಿಹರಿಸಲು ಸರಳವಾದ ಮಾರ್ಗವೆಂದರೆ ಮತ್ತೊಂದು ಥರ್ಮೋಕೂಲ್ ಅನ್ನು ಸೇರಿಸುವುದು ಆದ್ದರಿಂದ ಉದಾಹರಣೆಗೆ ಇದು ಥರ್ಮೋಕೂಲ್ ಆಗಿದೆ ನೀವು ಇಲ್ಲಿ ನೋಡುವ ಥರ್ಮಕೋಪಲ್ ತಂತಿಯೆಂದರೆ ಅದು ಕೆ ಟೈಪ್ ಥರ್ಮೋಕೂಲ್ ಆದ್ದರಿಂದ ನಿಮ್ಮ ಎಲ್ಲಾ ಲ್ಯಾಬ್ಗಳಲ್ಲಿ ನೀವು ಪಡೆಯಬಹುದು ಪ್ರಾಯೋಗಿಕ ಸೌಲಭ್ಯಗಳಲ್ಲಿ ನೀವು ಯಾವಾಗಲೂ ಅದನ್ನು ಪಡೆದುಕೊಳ್ಳಬಹುದು ನಿಮ್ಮ ಪ್ರಯೋಗಾಲಯದಲ್ಲಿ ಇದು ಹೆಚ್ಚಾಗಿ ಇರುತ್ತದೆ ನೀವು ಯಾವಾಗಲೂ ಅದನ್ನು ಪಡೆದುಕೊಳ್ಳಬಹುದು ಇದರ ದೀರ್ಘ ತಂತಿ ಥರ್ಮೋಕೂಲ್ ತಂತಿ ಆದ್ದರಿಂದ ನೀವು ಮಾಡಬೇಕು ಎಲ್ಲಾ ನೀವು ಸೇರಿಸಲು ಮಾಡಬೇಕು ನೀವು ಇದನ್ನು ಸೇರಿಸಬೇಕಾಗಿದೆ ನೀವು ಸೇರಿಸಿದ ಹಾಗೆ ನೀವು ಒಂದು ನಿಬಂಧನೆಯನ್ನು ಮಾಡಬೇಕು ಮತ್ತು ಅದು ನಿಮ್ಮ ಮಾದರಿಯ ಮೇಲಿರುವ ನಿಲುಗಡೆಗೆ ಬರುತ್ತದೆ ಆದ್ದರಿಂದ ನೀವು ಪ್ರಯೋಗವನ್ನು ಪ್ರಾರಂಭಿಸುವ ಮೊದಲು ನೀವು ದೃಷ್ಟಿ ಪರಿಶೀಲನೆ ಮಾಡಬಹುದು ನೀವು ಇದೀಗ ತರಬಹುದು ಅದು ಈಗ ನಿಮಗೆ ತಿಳಿದಿದೆ ಕೇವಲ ಅರ್ಧ ಸೆಂಟಿಮೀಟರ್ ಅಥವಾ ನಿಮ್ಮ ಮಾದರಿ ನಿಜವಾದ ಮಾದರಿಗಿಂತ ಕಡಿಮೆ ಇದು ದೋಣಿ ಮೇಲೆ ಬರುತ್ತಿದೆ ಮತ್ತು ಅದು ನೇರವಾಗಿ ನೇರವಾಗಿ ಕುಳಿತು ಬರುತ್ತದೆ ಆದ್ದರಿಂದ ನೀವು ಈಗ ತಾಪಮಾನವನ್ನು ನೋಡುತ್ತಿರುವಿರಿ ಮತ್ತು ನಂತರ ಇದನ್ನು ವಿಭಿನ್ನ ಪ್ರದರ್ಶನದ ಬಲಕ್ಕೆ ಸಂಪರ್ಕಿಸಬಹುದು ಹಾಗಾಗಿ ನಿಮ್ಮ ಪ್ರಾಯೋಗಿಕ ಸೆಟ್ಅಪ್ನಲ್ಲಿ ಪ್ರದರ್ಶನವು ಕಂಡುಬಂದಿರುವುದರ ಜೊತೆಗೆ ನಾವು ಈಗ ಏನು ಮಾಡಿದ್ದೇವೆಂದರೆ ನಾವು ಈಗ ಇಲ್ಲಿಗೆ ಹೋಗುತ್ತಿರುವ ಮತ್ತೊಂದು ಥರ್ಮೋಕೂಲ್ ಅನ್ನು ಸೇರಿಸಿದ್ದೇವೆ ಹಾಗಾಗಿ ಅದು ಇದೆಯೆಂದು ನಾವು ಹೇಳುತ್ತೇವೆ ಮತ್ತು ಅದು ಇಲ್ಲಿ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಇದು ಮತ್ತೊಂದು ಥರ್ಮೋಕೂಲ್ ಆಗಿದೆ ನಾನು ಅದನ್ನು ಇಲ್ಲಿ ಬರೆಯಿದ್ದೇನೆ ಏಕೆಂದರೆ ನಾನು ಇಲ್ಲಿ ಏನನ್ನಾದರೂ ಬರೆದಿದ್ದೇನೆ ಆದರೆ ಮೂಲಭೂತವಾಗಿ ಅದು ನೇರವಾದ ತಂತಿಯಾಗಿರುತ್ತದೆ ಅದು ಅಲ್ಲಿಗೆ ಬರುವುದು ಮತ್ತು ನಂತರ ನೀವು ಇನ್ನೊಂದು ಪ್ರದರ್ಶನಕ್ಕೆ ತೆಗೆದುಕೊಳ್ಳಬಹುದು ಆದ್ದರಿಂದ ನಿಮ್ಮ ಉಷ್ಣಯುಗ್ಮವು ಒಳ್ಳೆಯದು ಮತ್ತು ಅದರೊಂದಿಗೆ ಯಾವುದೇ ತೊಂದರೆ ಇಲ್ಲ ಇತ್ಯಾದಿ ಮತ್ತು ನಿಮ್ಮ ಥರ್ಮೋಕೂಲ್ ಸರಿಯಾದ ಕೆಲಸ ಮಾಡುತ್ತಿದ್ದರೆ ನೀವು ಮತ್ತೊಮ್ಮೆ ಕೆಲವು ಪ್ರಮಾಣಿತ ಸೆಟಪ್ ಅನ್ನು ಮಾಪನ ಮಾಡುವಿರಿ ಈಗ ಇದು ಈಗ ನಿಮ್ಮ ಮಾದರಿಯ ಮೇಲೆ ಕೇವಲ ಮಿಲಿಮೀಟರ್ಗಳಷ್ಟು ತಾಪಮಾನವನ್ನು ಕೊಡುತ್ತದೆ ಆದ್ದರಿಂದ ನಿಮ್ಮ ಮಾದರಿಯ ಮೇಲೆ ಕೇವಲ ಮಿಲಿಮೀಟರ್ ಆದ್ದರಿಂದ ಈಗ ನೀವು 760 ಡಿಗ್ರಿ ಸಿ ತೋರಿಸಬಹುದು ಆದ್ದರಿಂದ ಈಗ ನಿಮಗೆ ಗೊತ್ತಾ ನಿಮ್ಮ ಮಾದರಿಯು ವಾಸ್ತವವಾಗಿ 760 ಡಿಗ್ರಿ C ಯಲ್ಲಿ ಕುಳಿತುಕೊಂಡು ಕುಲುಮೆಯು 800 ಡಿಗ್ರಿ ಸಿ ತೋರಿಸುತ್ತಿದ್ದರೂ ಸಹ ಸಮಸ್ಯೆ ಇದೀಗ ಪರಿಹರಿಸಲ್ಪಡುತ್ತದೆ ನೀವು ಮಾಡಬೇಕಾಗಿರುವುದೆಲ್ಲಾ ಅಲ್ಲಿ ಕುಲುಮೆಯ ಸೆಟ್ ಪಾಯಿಂಟ್ ಅನ್ನು ಹೆಚ್ಚಿಸಬೇಕು ನೀವು ಹೋಗಬೇಕಾಗಬಹುದು ಅದು ನಿಖರವಾಗಿ ರೇಖೀಯವಾಗಿರಬಾರದು ನೀವು ಕ್ಷಣಕ್ಕೆ ರೇಖೀಯವಾಗಿರುವಂತೆ ಊಹಿಸೋಣ ನೀವು 840 ಡಿಗ್ರಿ ಸಿಗೆ ಹೋಗಬೇಕಾಗಬಹುದು ಆದ್ದರಿಂದ ನಿಮ್ಮ ಮಾದರಿಯು 800 ಡಿಗ್ರಿ ಸಿ ಯನ್ನು ನೋಡುವುದನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ಇದನ್ನು 840 ಡಿಗ್ರಿ ಸಿ ವರೆಗೆ ನೂಕುವುದು ಆದ್ದರಿಂದ ಇದು 840 ಅನ್ನು ತೋರಿಸುತ್ತದೆ ಮತ್ತು ಇದರರ್ಥ ಕುಲುಮೆ ಅದನ್ನು 840 ಡಿಗ್ರಿ C ನಲ್ಲಿ ಹೊಂದಿಸಲು ಪ್ರಯತ್ನಿಸುತ್ತಿದೆ ಮತ್ತು ಕುಲುಮೆ ಅಳೆಯುತ್ತದೆ ಆ ಸ್ಥಳದಲ್ಲಿ 840 ಡಿಗ್ರಿ ಸಿ ಆದರೆ ನಿಮ್ಮ ನಿಜವಾದ ಮಾದರಿ ಇದು 800 ಡಿಗ್ರಿ C ಅನ್ನು ತಲುಪಿತ್ತು ಮತ್ತು ನಿಮ್ಮ ಮಾದರಿ 800 ಡಿಗ್ರಿ C ನಲ್ಲಿ ಕುಳಿತಿರುವುದನ್ನು ನೀವು ಈಗ ತಿಳಿದಿರುತ್ತೀರಿ ಆದ್ದರಿಂದ ಇದು ಸರಳವಾದ ಪರಿಮಾಣವಾಗಿದೆ ಸರಳವಾದ ಪ್ರಾಯೋಗಿಕ ಪ್ರಮಾಣವನ್ನು ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ನಾನು ಸರಳ ಹೇಳಿದಾಗ ಅದು ಸರಳವಾಗಿದೆ ಸರಳವಾಗಿರುವುದಕ್ಕಿಂತ ಸರಳವಾದದ್ದು ನಾವು ಎಲ್ಲಾ ಅಳತೆಗಳೆರಡೂ ಬಹಳ ಪ್ರಾಯೋಗಿಕ ಪ್ರಮಾಣವನ್ನು ಹೇಳಬೇಕು ನಾವು ಎಲ್ಲಾ ಪ್ರಯೋಗಗಳನ್ನು ಎದುರಿಸುತ್ತೇವೆ ಮತ್ತು ಅಲ್ಲಿ ಅದರಲ್ಲಿ ದೋಷಕ್ಕಾಗಿ ಸಾಕಷ್ಟು ಜಾಗವಿದೆ ಮತ್ತು ಖಚಿತಪಡಿಸಿಕೊಳ್ಳಲು ಸರಳ ಮಾರ್ಗಗಳಿವೆ ನೀವು ಅಳತೆ ಮಾಡುವ ತಾಪಮಾನವು ನೀವು ಭಾವಿಸುವ ತಾಪಮಾನ ಎಂದು ಖಚಿತಪಡಿಸಿಕೊಳ್ಳಲು ಸರಳ ಮಾರ್ಗಗಳಿವೆ ಅಥವಾ ನೀವು ಅಳತೆ ಮಾಡುವ ತಾಪಮಾನವು ನಿಮ್ಮ ಮಾದರಿ ಬಲಕ್ಕೆ ಇರುವ ಸ್ಥಳದಲ್ಲಿನ ತಾಪಮಾನದ ಸರಿಯಾದ ಅಳತೆಯಾಗಿದೆ ಆದ್ದರಿಂದ ಈಗ ನಾನು ಈ ಹೆಚ್ಚುವರಿ ಎಸೆತವನ್ನು ಇಲ್ಲಿ ಎಸೆದಿದ್ದರೆ ನಾನು ನಿಜವಾಗಿ ರನ್ ಮಾಡಬಹುದು ನನ್ನ ಡಿಗ್ರಿ 200 ಡಿಗ್ರಿ ಸಿ 500 ಡಿಗ್ರಿ ಸಿ 800 ಡಿಗ್ರಿ ಸಿ 1100 ಡಿಗ್ರಿ ಸಿ ದೋಷದ ಅಂಚು ಈಗ ತುಂಬಾ ಕಡಿಮೆಯಾಗಿದೆ ಮತ್ತು ಹೆಚ್ಚಿನ ವಿಶ್ವಾಸದೊಂದಿಗೆ ನಾನು ನಿಜವಾಗಿ ಉಷ್ಣಾಂಶದ ಪ್ರವೃತ್ತಿಯನ್ನು ನೋಡಬಹುದು ಆ ಮಾದರಿಯ ಕೆಲವು ಆಸ್ತಿಯ ವರ್ತನೆಯ ಪ್ರವೃತ್ತಿಯು ಸರಿಯಾಗಿ ತಾಪಮಾನದ ಕಾರ್ಯವೆಂದು ಹೇಳಬಹುದು ಆದ್ದರಿಂದ ನಾನು ಇದೀಗ ನೋಡಿದಂತೆಯೇ ಹೈಲೈಟ್ ಮಾಡಲು ನಾನು ಬಯಸುತ್ತೇನೆ ಇವುಗಳೆಂದರೆ ನಾನು ಇಲ್ಲಿ ನೀವು ಕೆಲವು ಜೋಡಿಗಳನ್ನು ತೋರಿಸಲು ಹೋಗುತ್ತಿದ್ದೇನೆ ನೀವು ಯೋಚಿಸುವ ವಿಷಯಗಳನ್ನು ನಾನು ಅರ್ಥೈಸುತ್ತೇನೆ ನೀವು ಪ್ರಯೋಗವನ್ನು ನೋಡಿದಾಗ ನೀವು ಪ್ರಯೋಗವನ್ನು ನಡೆಸುವಾಗ ನೀವು ಕೆಲವು ಪ್ರಯೋಗಗಳನ್ನು ಕಲಿತ ಲ್ಯಾಬ್ಗೆ ಹೋಗುವಾಗ ನೀವು ನಿಮ್ಮ ಸಹೋದ್ಯೋಗಿಗಳಿಂದ ಕಲಿತುಕೊಳ್ಳುವಾಗ ನೀವು ನಿಮ್ಮಿಂದ ಕಲಿಯುತ್ತೀರಿ ನಿಮಗೆ ತಿಳಿದಿರುವವರು ಪ್ರಯೋಗಾಲಯದಲ್ಲಿ ಹಿರಿಯರು ಇತ್ಯಾದಿ ನೀವು ಓಟವನ್ನು ಪ್ರಾರಂಭಿಸಿದಾಗ ಪ್ರಾಯೋಗಿಕ ಸೆಟಪ್ನೊಂದಿಗೆ ನೀವೇ ಪರಿಚಿತರಾಗಿ ಕೆಲವು ಪ್ರಯೋಗಗಳನ್ನು ಪ್ರಾರಂಭಿಸಿ ಪರಿಚಿತಗೊಳಿಸುವ ಪ್ರಕ್ರಿಯೆಯ ಭಾಗವಾಗಿ ನೀವು ಅಳತೆ ಮಾಡುವ ಪ್ರತಿಯೊಂದು ಪ್ರಮಾಣಗಳು ಯಾವುವು ಎಂಬುದನ್ನು ನೀವು ಸ್ವಲ್ಪ ಸಮಯ ಕಳೆಯಬೇಕು ನೀವು ನಿಯಂತ್ರಿಸುತ್ತಿರುವ ಪ್ರತಿಯೊಂದು ಪ್ರಮಾಣಗಳು ಯಾವುವು ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ ಪ್ರಕ್ರಿಯೆ ಏನು ಆ ವಿಧಾನ ಯಾವುದು ಆ ಮಾಪನವನ್ನು ಮಾಡಲು ಬಳಸಲಾಗುತ್ತದೆ ಆ ಮೌಲ್ಯದ ನಿಯಂತ್ರಣವನ್ನು ಮಾಡಲು ಬಳಸಲಾಗುವ ತಂತ್ರ ಯಾವುದು ಇತ್ಯಾದಿ ಮತ್ತು ನೀವು ಅದನ್ನು ಅರ್ಥಮಾಡಿಕೊಂಡಾಗ ದೋಷದ ವ್ಯಾಪ್ತಿ ಇದ್ದರೆ ನೀವು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇಲ್ಲಿ ನಾವು ಉಷ್ಣಯುಗ್ಮದ ಸ್ಥಳವು ಒಂದು ತಾಪಮಾನ ಏನೆಂದು ತಪ್ಪಾಗಿ ಹೇಳಬಹುದು ಏಕೆಂದರೆ ನಿಮ್ಮ ಮಾದರಿ ಬೇರೆಡೆ ಇರುತ್ತಿರುತ್ತದೆ ಆದ್ದರಿಂದ ಈ ಪರಿಕಲ್ಪನೆಯು ಇತರ ಅಳತೆಗೋಸ್ಕರ ಒಂದೇ ಆಗಿರಬಾರದು ದೋಷದ ಸಾಧ್ಯತೆಗಳನ್ನು ಸೃಷ್ಟಿಸುವ ಪರಿಕಲ್ಪನೆಯ ಬಗ್ಗೆ ನೀವು ಆಲೋಚಿಸಬೇಕು ಮತ್ತು ಅದಕ್ಕೆ ಸರಿದೂಗಿಸಬೇಕು ಆದ್ದರಿಂದ ನೀವು ನಿಜವಾದ ಮಾಪನ ನಿಮಗೆ ತಿಳಿದಿರುವ ಆ ನಿಜವಾದ ಅಳತೆ ಏನು ಎಂದು ಅದಕ್ಕೆ ನೀವು ಸರಿದೂಗಿಸುತ್ತದೆ ಆದುದರಿಂದ ನೀವು ದೋಷವನ್ನು ತೆಗೆದುಹಾಕಿದ್ದೀರಿ ದೋಷಕ್ಕಾಗಿ ಸರಿಹೊಂದಿಸಿದ್ದೀರಿ ದೋಷವನ್ನು ಸರಿದೂಗಿಸಲಾಗಿದೆ ಆದ್ದರಿಂದ ಕೆಲವು ಪ್ರಮಾಣಿತ ಮಾದರಿಗಳನ್ನು ಬಳಸುವ ಮೂಲಕ ಕೆಲವು ಪ್ರಮಾಣಿತ ಪರೀಕ್ಷಾ ಪರಿಸ್ಥಿತಿಗಳನ್ನು ಬಳಸಿಕೊಂಡು ನಿಮ್ಮ ಉಪಕರಣದಲ್ಲಿ ಕಂಡುಬರುವ ದೋಷ ಯಾವುದು ಎಂದು ನೀವು ಲೆಕ್ಕಾಚಾರ ಮಾಡುತ್ತೀರಿ ಆದ್ದರಿಂದ ವಾದ್ಯ ಸಂಬಂಧಿತ ದೋಷವನ್ನು ಸರಿಪಡಿಸಬಹುದು ಮತ್ತು ನೀವು ಇದೀಗ ಉತ್ತಮ ಮಾಪನವನ್ನು ಮಾಡುತ್ತಿದ್ದೀರಿ ಆದ್ದರಿಂದ ಏನು ಸಂಭವಿಸಬಹುದು ಎಂಬುದರ ಒಂದು ಉದಾಹರಣೆಯಾಗಿದೆ ಮತ್ತು ನೀವು ಮಾಡುವ ಯಾವುದೇ ಅಳತೆಗಾಗಿ ನೀವು ಈ ತತ್ತ್ವಶಾಸ್ತ್ರವನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಆ ಮಾಪಕಗಳಿಗೆ ತಳ್ಳುವ ದೋಷಗಳ ಪ್ರಕಾರ ಯಾವುದು ಭಿನ್ನವಾಗಿರಬಹುದು ಎಂದು ನಾನು ತೋರಿಸುತ್ತಿದ್ದೇನೆ ಆದ್ದರಿಂದ ಇದು ನಾನು ಹೈಲೈಟ್ ಮಾಡಲು ಬಯಸಿದ ವಿಷಯ ಇಲ್ಲಿ ಈ ಮೊದಲ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ತಾಪಮಾನ ಮತ್ತು ನಾನು ಹೇಳುವುದಾದರೆ ಇದು ನಾವು ಎಲ್ಲಾ ಅಳತೆ ಮಾಡುವ ಅತ್ಯಂತ ಸಾಮಾನ್ಯ ಪ್ರಾಯೋಗಿಕ ಪ್ರಮಾಣವಾಗಿದೆ ನಾನು ಒತ್ತಡದ ಮೇಲೆ ಹೆಚ್ಚು ಸಮಯವನ್ನು ಖರ್ಚು ಮಾಡುತ್ತಿಲ್ಲ ಏಕೆಂದರೆ ನಾವು ಮಾಡುತ್ತಿಲ್ಲ ನಾವು ಅದನ್ನು ಅನೇಕ ಸ್ಥಳಗಳಲ್ಲಿ ಬಳಸುತ್ತೇವೆ ನಾವು ಅನೇಕ ಸ್ಥಳಗಳಲ್ಲಿ ಅಳತೆ ಒತ್ತಡವನ್ನು ಮಾಡುತ್ತೇವೆ ನಿಮಗೆ ತಿಳಿದಿರುವಂತೆ ತಾಪಮಾನದಂತೆಯೇ ನೀವು ಜಾಗರೂಕರಾಗಿರಬೇಕು ಸಂವೇದಕ ಎಲ್ಲಿದೆ ಸಂವೇದಕವು ನಿಮ್ಮ ಪ್ರಾಯೋಗಿಕ ಸೆಟಪ್ನಲ್ಲಿ ಎಲ್ಲಿದೆ ಮತ್ತು ಅದು ಸರಿಯಾಗಿ ಅಳೆಯುವಂತಹ ಒತ್ತಡವನ್ನು ನಿಜವಾಗಿಯೂ ಅಳತೆ ಮಾಡುವುದೇ ಮತ್ತು ಈ ಎರಡೂ ಸಂದರ್ಭಗಳಲ್ಲಿ ತಾಪಮಾನ ಮತ್ತು ಒತ್ತಡ ಎರಡನ್ನೂ ಸಹ ನೀವು ಕೂಡಾ ಮಾಪನ ಮಾಡುವ ಸಂವೇದಕವು ಸ್ವಲ್ಪಮಟ್ಟಿಗೆ ಕಲುಷಿತವಾಗಿದೆಯೆಂದು ನಿಮಗೆ ತಿಳಿದಿರಲೇ ಬೇಕು ಅದು ಸ್ವಲ್ಪಮಟ್ಟಿಗೆ ಮುಚ್ಚಿಹೋಗಿಲ್ಲ ಅದು ಅಲ್ಲ ನಿಮಗೆ ಗೊತ್ತಿದೆ ಇದು ಮಾಪನದ ದೋಷವನ್ನು ಪಡೆಯುತ್ತಿದೆ ಮತ್ತು ಅದರಿಂದಾಗಿ ಬೇರೆ ಯಾವುದಾದರೂ ಆವರಿಸಿದೆ ಆದ್ದರಿಂದ ನೀವು ಯಾವಾಗಲೂ ಕೆಲವು ಮಾನದಂಡದ ವಿರುದ್ಧ ಪರೀಕ್ಷಿಸಬೇಕು ಹೀಗಾಗಿ ನಿಮ್ಮ ಸಂವೇದಕವು ಸರಿಯಾಗಿರುತ್ತದೆ ಮತ್ತು ಒಮ್ಮೆ ಅದು ಸರಿಯಾಗಿದ್ದರೆ ನಿಮ್ಮ ಪ್ರಯೋಗದಲ್ಲಿನ ಸಂವೇದಕ ಸ್ಥಿತಿಯು ನೀವು ಸರಿಯಾಗಿ ಮಾಡುತ್ತಿರುವ ಪ್ರಯೋಗಕ್ಕೆ ಸೂಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಅವುಗಳು ಎರಡು ವಿಷಯಗಳಾಗಿವೆ ಈಗ ನಾನು ತೇವಾಂಶವನ್ನು ಸ್ವಲ್ಪ ಸಮಯ ಕಳೆಯುತ್ತೇನೆ ಮತ್ತು ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇವೆ ನಿಮಗೆ ತಿಳಿದಿರುವಂತೆ ತೇವಾಂಶದ ಮಾಪನ ಮತ್ತು ದೋಷದ ಸಾಧ್ಯತೆ ಏನು ಆದ್ದರಿಂದ ನಾನು ಇವುಗಳನ್ನು ಆರಿಸಿದ್ದೇನೆ ಏಕೆಂದರೆ ಅವುಗಳು ಸಾಮಾನ್ಯವಾದ ಪ್ರಮಾಣದಲ್ಲಿರುತ್ತವೆ ಮತ್ತು ಅವುಗಳು ನಿಮಗೆ ಕೆಲವು ವಿಧಗಳನ್ನು ನೀಡುತ್ತದೆ ನಿಮಗೆ ತಿಳಿದಿರುವುದು ನಾವು ಯಾವುದರ ಬಗ್ಗೆ ಜಾಗರೂಕರಾಗಿರಬೇಕು ಆದ್ದರಿಂದ ತೇವಾಂಶದ ವಿಷಯದಲ್ಲಿ ನಾನು ಈ ರೇಖಾಚಿತ್ರವನ್ನು ಇಲ್ಲಿ ತೆರವುಗೊಳಿಸುತ್ತೇನೆ ನಾವು ತಿಳಿದುಕೊಳ್ಳಬೇಕಾದ ಅನೇಕ ಪ್ರಯೋಗಗಳು ಇವೆ ಪ್ರಯೋಗದಲ್ಲಿ ಇರುವ ಅನಿಲದ ಸಾಪೇಕ್ಷ ಆರ್ದ್ರತೆಯು ಸರಿ ಆದ್ದರಿಂದ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆ ಇದು ನೀವು ಆರ್ದ್ರಕ ಎಂದು ಕರೆಯಲ್ಪಡುವ ವಿವಿಧ ವಿನ್ಯಾಸಗಳಾಗಬಹುದು ಆದ್ದರಿಂದ ತಾತ್ವಿಕವಾಗಿ ಏನಾಗುತ್ತದೆ ಅಲ್ಲಿ ಅನಿಲ ಪ್ರವೇಶದ್ವಾರವಿದೆ ಮತ್ತು ನಂತರ ನೀರಿನಲ್ಲಿ ಈ ಅನಿಲವು ಮಿಶ್ರಣಗೊಳ್ಳುವಂತಹ ಕೆಲವು ವ್ಯವಸ್ಥೆಗಳಿವೆ ಆದ್ದರಿಂದ ಇಲ್ಲಿ ನೀರು ಇದೆ ಅನಿಲವು ನೀರಿನಿಂದ ಮಿಶ್ರಗೊಳ್ಳುತ್ತದೆ ಮತ್ತು ನಂತರ ಅನಿಲ ನಿರ್ಗಮನವಿದೆ ಆದ್ದರಿಂದ ಗ್ಯಾಸ್ ಔಟ್ಲೆಟ್ ಆದ್ದರಿಂದ ಈ ಆರ್ದ್ರಕದಿಂದ ಹೊರಬರುವ ಅನಿಲ ಈ ವ್ಯವಸ್ಥೆಯನ್ನು ಆರ್ದ್ರಕ ಎಂದು ಕರೆಯಲಾಗುವುದು ಆರ್ದ್ರಕದಿಂದ ಹೊರಬರುವ ಅನಿಲವು ತೇವಾಂಶವನ್ನು ಹೊತ್ತೊಯ್ಯುತ್ತದೆ ಮತ್ತು ನಂತರ ಅದು ಅನೇಕ ಪ್ರಯೋಗಗಳಿಗೆ ಬಳಸಲ್ಪಡುತ್ತದೆ ಈಗ ಅನಿಲವು ಸಾಗಿಸುವ ತೇವಾಂಶದ ಪ್ರಮಾಣವು ವ್ಯತ್ಯಾಸಗೊಳ್ಳುತ್ತದೆ ಆದ್ದರಿಂದ ಯಾವಾಗಲೂ ಮೇಲಿನ ಮಿತಿ ಇರುತ್ತದೆ ಮತ್ತು ಮೇಲ್ ಮಿತಿ ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಕೋಣೆಯ ಉಷ್ಣಾಂಶದಲ್ಲಿ ಉದಾಹರಣೆಗೆ ಗಾಳಿಯು ತೇವಾಂಶವನ್ನು ಹೆಚ್ಚು ಒಯ್ಯುತ್ತದೆ ಕೆಲವೊಂದಕ್ಕೆ ಕೆಲವು ಗ್ರಾಂಗಳು ಅನೇಕ ಗ್ರಾಂಗಳಷ್ಟು ನೀರು ರೂಪ ಆವಿಯಲ್ಲಿ ನೀರು ಇದು ಪ್ರತಿ ಲೀಟರ್ ಗಾಳಿಯನ್ನೂ ಸಾಗಿಸುತ್ತದೆ ಮತ್ತು ನೀವು 100 ಡಿಗ್ರಿ ಸಿಗೆ ಸಿಕ್ಕಿದರೆ ಅದು ಒಯ್ಯುತ್ತದೆ ಅನಿಲದ ಒಯ್ಯುವ ಸಾಮರ್ಥ್ಯವು ತೇವಾಂಶದಿಂದ ಹೋಗುತ್ತದೆ ಉಷ್ಣತೆಯೊಂದಿಗೆ ಹೋಗುತ್ತದೆ ಆದ್ದರಿಂದ 100 ಡಿಗ್ರಿ ಸಿ ನಲ್ಲಿ ಒಂದೇ ಒಂದು ಲೀಟರ್ ಗಾಳಿಯು ಹೆಚ್ಚು ತೇವಾಂಶವನ್ನು ಹೊಂದುತ್ತದೆ ಆದ್ದರಿಂದ ನೀವು ಕೊಠಡಿಯ ತಾಪಮಾನದಿಂದ 50 ಡಿಗ್ರಿ ಸಿ 70 80 90 ಮತ್ತು 100 ಗೆ ಹೋದರೆ ನೀವು ಅನಿಲದ ಉಷ್ಣಾಂಶವನ್ನು ಹೆಚ್ಚಿಸಿಕೊಳ್ಳುವುದರಿಂದ ಅದು ಹೆಚ್ಚು ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ ಆದರೆ ಆ ಹಂತವೆಂದರೆ ಆ ಸೆಟ್ ಗಳು ಥರ್ಮೋಡೈನಾಮಿಕ್ವಾಗಿ ಕಾಣಿಸಿಕೊಂಡಿರಬಹುದು ಆದ್ದರಿಂದ ಥರ್ಮೋಡೈನಾಮಿಕ್ವಾಗಿ ಅದು ಎಷ್ಟು ಸಾಗಿಸಲು ಹೋಗುತ್ತಿದೆ ಎಂಬುದಕ್ಕೆ ಮೇಲ್ ಮಿತಿಯನ್ನು ಹೊಂದಿದೆ ಆದರೆ ಪ್ರಮುಖ ಅಂಶವೆಂದರೆ ಅದು ಕೇವಲ ಮೇಲಿನ ಮಿತಿ ಈ ಮೇಲಿನ ಮಿತಿಗಳನ್ನು ನಮಗೆ ನೀಡುವ ಉಗಿ ಕೋಷ್ಟಕಗಳು ಇವೆ ನೀವು ಈ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡದಿದ್ದರೆ ಅದನ್ನು ಒಯ್ಯುವ ಸಾಮರ್ಥ್ಯಕ್ಕಿಂತಲೂ ಸಾಕಷ್ಟು ಕಡಿಮೆ ನೀರನ್ನು ಹೊತ್ತುಕೊಳ್ಳಬಹುದು ಆದ್ದರಿಂದ ನಿಮ್ಮ ಅನಿಲದ ತೇವಾಂಶವು ಒಂದು ಮುಖ್ಯವಾದ ಪ್ರಮಾಣವಾಗಿದ್ದು ನೀವು ತೇವಾಂಶವು 100 ಪ್ರತಿಶತ ಎಂದು ಹೇಳಲು ಬಯಸುವ ಒಂದು ಪ್ರಯೋಗವನ್ನು ನಡೆಸುತ್ತಿದ್ದರೆ ಅದು ಗರಿಷ್ಠ ಪ್ರಮಾಣದ ತೇವಾಂಶವನ್ನು ಒಯ್ಯುತ್ತದೆ ಅಂದರೆ ಅದು ಬಹುಶಃ ಸಾಗಿಸಬಲ್ಲದು ನಂತರ ನೀವು ಅದನ್ನು ಅಳೆಯಲು ಮತ್ತು ಆ ಸಂದರ್ಭದಲ್ಲಿ ವೇಳೆ ನಿಮ್ಮನ್ನು ಪೂರೈಸಲು ಸಾಧ್ಯವಾಗುತ್ತದೆ ಅಗತ್ಯವಿದೆ ತೇವಾಂಶವು ಕೇವಲ 50 ಪ್ರತಿಶತದಷ್ಟು ಮಾತ್ರ ಬೇಕು ಎಂದು ನೀವು ಹೇಳುವ ಪ್ರಯೋಗಗಳು ಇರಬಹುದು ನಾವು ಆಂಶಿಕ ಆರ್ದ್ರತೆ 50 ಪ್ರತಿಶತದಷ್ಟು ತೇವಾಂಶವನ್ನು ಕರೆಯುತ್ತೇವೆ ಇದರ ಅರ್ಥ ಅನಿಲವು ಲೀಟರ್ ಗ್ಯಾಸ್ಗೆ ಆವಿ ರೂಪದಲ್ಲಿ X ಗ್ರಾಂಗಳ ನೀರನ್ನು ಸಾಗಿಸಬಹುದಾದರೆ ನೀವು ಮಾತ್ರ 2 ರಿಂದ x ಅನ್ನು ಮಾತ್ರ ಅರ್ಧದಷ್ಟು ಒಯ್ಯುವ ಪ್ರಯೋಗವನ್ನು ನಡೆಸುತ್ತಿದೆ ಆದ್ದರಿಂದ ನೀವು ಇದನ್ನು ಮಾಡಲು ಆಯ್ಕೆ ಮಾಡಬಹುದು ನೀವು ಅದನ್ನು ನಿಯಂತ್ರಿಸಬಹುದು ನಾನು 25 ರಷ್ಟು ತೇವಾಂಶವನ್ನು ಬಯಸುತ್ತೇನೆ ಎಂದು ನೀವು ಹೇಳಬಹುದು ಆರ್ಎಚ್ ನೀವು 25 ಪ್ರತಿಶತ ಬೇಕು ಎಂದು ಹೇಳಬಹುದು ನಿಮಗೆ 50 ಪ್ರತಿಶತ ಬೇಕು ನೀವು 75 ಪ್ರತಿಶತ 100 ಪ್ರತಿಶತ ಏನನ್ನಾದರೂ ನೀವು ಬಯಸಬಹುದು ಮತ್ತು ನಿಮ್ಮ ಪ್ರಾಯೋಗಿಕ ಸೆಟಪ್ ನಿಮಗೆ ಸಕ್ರಿಯಗೊಳಿಸಬೇಕು ಅದು ಸರಿ ಮಾಡಲು ಹಾಗಾಗಿ ಹೊರಬರುವ ಅನಿಲದ ತೇವಾಂಶವು ಏನೆಂದು ತಿಳಿಯಲು ನಿಮಗೆ ಬಹಳ ಮುಖ್ಯವಾಗಿದೆ ಮತ್ತೊಮ್ಮೆ ನೀವು ಚೆನ್ನಾಗಿ ತಿಳಿದಿಲ್ಲವಾದರೆ ನೀವು ಕೇವಲ ಆರ್ದ್ರಕವನ್ನು ಹೊಂದಿರುತ್ತೀರಿ ಮತ್ತು ನೀವು ತೇವಗೊಳಿಸುವಿಕೆ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಅದು 100 ಆರ್ಹೆಚ್ನಲ್ಲಿ ಹೊರಬರಬೇಕು ಆರ್ದ್ರಕ ವಿನ್ಯಾಸದ ಆಧಾರದ ಮೇಲೆ ತೇವಾಂಶವನ್ನು ಎತ್ತಿಕೊಳ್ಳುವ ಸಾಮರ್ಥ್ಯವು ಬದಲಾಗುತ್ತದೆ ಮತ್ತು ಆದ್ದರಿಂದ ಸಾಮಾನ್ಯವಾಗಿ ಏನು ಬರುತ್ತಿದೆ ಎಂಬುದು 100 ರಷ್ಟು ಆರ್ದ್ರತೆಯನ್ನು ಹೊಂದಿರುವುದಿಲ್ಲ ಅದು ಸಾಮಾನ್ಯವಾಗಿ ತುಂಬಾ ಕಡಿಮೆಯಿದೆ ಮತ್ತು ಸರಿ ಆದ್ದರಿಂದ ನೀವು ಪರಿಶೀಲಿಸಬೇಕಾದದ್ದು ಆರ್ದ್ರತೆಯು ಏನಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಆರ್ದ್ರಕವನ್ನು ನೀವು ಮಾಪನ ಮಾಡಬೇಕಾಗಿದೆ ಆದ್ದರಿಂದ ಇದನ್ನು ಮಾಡಲು ಉತ್ತಮ ಮಾರ್ಗ ಯಾವುದು ನೀವು ವಾಸ್ತವವಾಗಿ ನಿಮ್ಮ ತೇವಾಂಶವನ್ನು ಪರೀಕ್ಷಿಸಲು ಸಂವೇದಕಗಳನ್ನು ಬಳಸಬಹುದು ಆದರೆ ಸಂವೇದಕಗಳು ಸಹ ಅದೇ ಸಮಸ್ಯೆಯನ್ನು ಎದುರಿಸಬಹುದು ಏಕೆಂದರೆ ನೀವು ಸಂವೇದಕದಲ್ಲಿ ತೇವಾಂಶವನ್ನು ಕಡಿಮೆಗೊಳಿಸಬಹುದು ಮತ್ತು ಮತ್ತೊಮ್ಮೆ ಸಂವೇದಕವು ತಪ್ಪಾಗಿ ಓದುತ್ತದೆ ಆದ್ದರಿಂದ ನೀವು ನೀವು ಪಡೆದಿದ್ದನ್ನು ಸ್ವತಂತ್ರವಾಗಿ ಪರಿಶೀಲಿಸಬೇಕು ಆದ್ದರಿಂದ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸುವುದು ಸರಳವಾಗಿ ಅನಿಲದಿಂದ ಹೊರಬರುವ ನೀರನ್ನು ಸಂಗ್ರಹಿಸಿ ತದನಂತರ ಅಳೆಯಲು ಪ್ರತಿ ನೀರಿನೊಳಗೆ ಎಷ್ಟು ನೀರು ಬರುತ್ತಿದೆ ನಿಮಗೆ ತಿಳಿದಿದೆ ಅನಿಲದ ಪರಿಮಾಣ ಆದ್ದರಿಂದ ಮಾಡಲು ಸರಳವಾದ ವಿಷಯವೆಂದರೆ ಸಂಪರ್ಕಿಸಲು ಆದ್ದರಿಂದ ಇದು ಮೂಲತಃ ಬಾಕ್ಸ್ ಆಗಿದೆ ಇದು ನೀವು ಮಾಡಬಹುದಾದ ಅತ್ಯಂತ ನೇರವಾದ ಪ್ರಾಯೋಗಿಕ ಸೆಟಪ್ ಆಗಿದ್ದು ನಿಮ್ಮ ಆರ್ದ್ರಗೊಳಿಸುವಿಕೆಯ ಸಿಸ್ಟಮ್ನ ಸಿಂಧುತ್ವವನ್ನು ಪರೀಕ್ಷಿಸಲು ಅದು ನಿಮಗೆ ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಇದು ಕೇವಲ ಒಂದು ಪೆಟ್ಟಿಗೆಯಲ್ಲಿದೆ ಇದು ಮೇಲಿರುವ ಕೆಲವು ರಂಧ್ರಗಳನ್ನು ಮತ್ತು ಟ್ಯೂಬ್ ಅನ್ನು ಹೊಂದಿದೆ ಆದ್ದರಿಂದ ಗ್ಯಾಸ್ ನೀವು ಸಾಮಾನ್ಯವಾಗಿ ನೀವು ಪರಿಶೀಲಿಸಲು ಬಯಸುವ humidified ಅನಿಲ ಕಳುಹಿಸಲು ನೀವು ಬಯಸುವ ಅನಿಲ ನೀವು ತಿಳಿದಿರುವ ವಿಶ್ಲೇಷಿಸಲು ಒಂದು ಟ್ಯೂಬ್ ಮೂಲಕ ಕಳುಹಿಸಲಾಗುತ್ತದೆ ಇದು ಈ ಚೇಂಬರ್ ಒಳಗೆ ಹೋಗುತ್ತದೆ ತದನಂತರ ಅದು ರಂಧ್ರಗಳ ಮೂಲಕ ನಿರ್ಗಮಿಸುತ್ತದೆ ಮೇಲ್ಭಾಗದಲ್ಲಿದೆ ಮತ್ತು ಅದರೊಳಗೆ ಒಂದು ನಿದ್ರಾಹೀನತೆ ಇದೆ ಡಿಸಿಕ್ಯಾಂಟ್ ಕೇವಲ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಹಾಗಾಗಿ ಅನಿಲವು ಹೋಗುತ್ತಿದ್ದಾಗ ಅದು ನರಶೂಲೆಯ ಮೂಲಕ ಹಾದು ಹೋಗುತ್ತದೆ ಮತ್ತು ಅನಿಲದಲ್ಲಿನ ಎಲ್ಲಾ ತೇವಾಂಶವು ಡಿಸಿಕ್ಯಾಂಟ್ನಿಂದ ಹೀರಲ್ಪಡುತ್ತದೆ ಮತ್ತು ನಂತರ ಶುಷ್ಕ ಅನಿಲವು ಬಾಕ್ಸ್ ಬಲದಿಂದ ಹೊರಬರುತ್ತದೆ ಆದ್ದರಿಂದ ನೀವು ಸ್ವಲ್ಪ ಸಮಯದವರೆಗೆ ಅನಿಲವನ್ನು ಹರಿದುಕೊಳ್ಳಬಹುದು ಅದರ ಮೊದಲು ನೀವು ಮೂಲತಃ ಈ ಸೆಟ್ ಅನ್ನು ಹೊಂದಬಹುದು ಈ ಸೆಟಪ್ ಅನ್ನು ನೀವು ತೂಕವಿರಿಸಿಕೊಳ್ಳಿ ಆದ್ದರಿಂದ ನಿಮಗೆ ಗೊತ್ತಾ ಈ ಪೆಟ್ಟಿಗೆಯ ತೂಕದ ಜೊತೆಗೆ ಡೆಸ್ಸಿಕ್ಯಾಂಟ್ ಜೊತೆಗೆ ಈ ಟ್ಯೂಬ್ ನಿಮಗೆ ತಿಳಿದಿರುವ ಈ ಸಂಪೂರ್ಣ ಸೆಟಪ್ ತೂಕ ನಿಮ್ಮ ಆರ್ದ್ರಕವನ್ನು ನೀವು ಇದನ್ನು ಲಗತ್ತಿಸಬಹುದು ಆದ್ದರಿಂದ ಆರ್ಮಿಡಿಫೈಯರ್ನಿಂದ ನಿರ್ಗಮಿಸುವ ಯಾವುದೇ ಅಂಶವು ಈ ಪೆಟ್ಟಿಗೆಯೊಳಗೆ ಹೋಗುತ್ತದೆ ಅದು ಈ ಪೆಟ್ಟಿಗೆಯೊಳಗೆ ಹೋಗುತ್ತದೆ ಅದು ಈ ಪೆಟ್ಟಿಗೆಯಲ್ಲಿರುವ ಎಲ್ಲಾ ನೀರನ್ನು ಬಿಡುಗಡೆ ಮಾಡುತ್ತದೆ ಮತ್ತು ನಂತರ ಒಣಗಿ ನಿರ್ಗಮಿಸುತ್ತದೆ ತದನಂತರ ಕೆಲವು ನಿಶ್ಚಿತ ಹರಿವಿನ ಪ್ರಮಾಣದಲ್ಲಿ ನೀವು ಸ್ವಲ್ಪಕಾಲ ಈ ಪ್ರಯೋಗವನ್ನು ಮುಂದುವರೆಸಿದಾಗ ಅದರ ಮೂಲಕ ಎಷ್ಟು ಪ್ರಮಾಣದ ಅನಿಲವು ಹಾದುಹೋಗುತ್ತದೆ ಎಂದು ತಿಳಿಯಬಹುದು ನಂತರ ನೀವು ಈ ಬಾಟಲಿಯನ್ನು ತೆಗೆದುಕೊಂಡು ಅದನ್ನು ತೂಕವಿರಿ ತೂಕದ ಲಾಭ ಏನೆಂಬುದು ನಿಮಗೆ ತಿಳಿದಿದೆ ಇದು ತೂಕದಲ್ಲಿ ಹೆಚ್ಚಳವಾಗಿದ್ದು ಈ ಪೆಟ್ಟಿಗೆಯಲ್ಲಿ ಸಂಗ್ರಹಿಸಿದ ಹೆಚ್ಚುವರಿ ನೀರಾಗಿದೆ ಇದು ನೀರ್ಗಲ್ಲದಿಂದ ಸೆರೆಹಿಡಿಯಲ್ಪಟ್ಟಿದೆ ಮತ್ತು ಆದ್ದರಿಂದ ನೀವು ತಿಳಿದಿರುವಂತೆ ಅನೇಕ ಗ್ರಾಂಗಳಷ್ಟು ನೀರನ್ನು ಆ ಪ್ರಮಾಣದ ಅನಿಲದ ಮೂಲಕ ನಡೆಸಲಾಗುತ್ತದೆ ಆದ್ದರಿಂದ ನೀವು ತಿಳಿದಿರುವ ಆ ಅನಿಲದ ತೇವಾಂಶ ಏಕೆಂದರೆ ಸೈದ್ಧಾಂತಿಕವಾಗಿ ಅದೇ ಪರಿಮಾಣವು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಗ್ರಾಂಗಳಷ್ಟು ನೀರು ಇರಬೇಕು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಒಂದು ಸರಳ ಪ್ರಾಯೋಗಿಕ ಸೆಟಪ್ ಆಗಿದೆ ಆದರೆ ಇದು ಒಂದು ಉತ್ತಮ ಸೆಟಪ್ ಆಗಿದೆ ಏಕೆಂದರೆ ನೀವು ಸರಿಯಾಗಿ ಬಳಸುತ್ತಿರುವ ಅನಿಲದಲ್ಲಿರುವ ನಿಜವಾದ ತೇವಾಂಶದ ಬಗ್ಗೆ ಒಳ್ಳೆಯ ವಿಶ್ಲೇಷಣೆ ಮತ್ತು ವಿಶ್ಲೇಷಣೆ ಮಾಡಲು ಇದು ಸಹಾಯ ಮಾಡುತ್ತದೆ ನೀವು ಅದರ ಸಣ್ಣ ಆವೃತ್ತಿಗಳನ್ನು ಮಾಡಬಹುದು ಮತ್ತು ಇವುಗಳು ಎಲ್ಲಾ ಮನೆಯಲ್ಲಿರುತ್ತವೆ ಅದಕ್ಕಾಗಿಯೇ ಅದು ನಿಮಗೆ ಕಾಣುತ್ತದೆ ನಿಮಗೆ ತಿಳಿದಿರುವ ಸರಳ ಬಾಕ್ಸ್ಗಳನ್ನು ನೀವು ಪಡೆಯಬಹುದು ಹರಿವಿನ ಪ್ರಮಾಣವನ್ನು ಆಧರಿಸಿ ನೀವು ಅದರ ಸಣ್ಣ ಆವೃತ್ತಿಗಳನ್ನು ತೆಗೆದುಕೊಳ್ಳಬಹುದು ಇದು ಅದೇ ವಿಷಯವನ್ನು ಮುಖ್ಯವಾಗಿ ಮಾಡುತ್ತದೆ ನೀವು ಕೇವಲ ಒಂದು ಪ್ರವೇಶದ್ವಾರವನ್ನು ಮಾತ್ರ ನೋಡುತ್ತೀರಿ ಆದರೆ ಅಲ್ಲಿರುವ ರಂಧ್ರಗಳು ಅನಿಲವು ಹೊರಬರುವ ಮೂಲಕ ನಿಮಗೆ ಗೋಚರಿಸುವುದಿಲ್ಲ ಮತ್ತು ಸಹಜವಾಗಿ ಅದು ಗಾಳಿಯಾಗಿದ್ದರೆ ನೀವು ಮಾಡಬಹುದು ಅದು ನಿಭಾಯಿಸಬೇಕಾದ ಕೆಲವು ಅನಿಲವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದರೆ ನಾವು ಹೈಡ್ರೋಜನ್ ಎಂದು ಹೇಳೋಣ ನಿರ್ಗಮನವು ಸರಿಯಾಗಿ ನಿರ್ವಹಿಸಲ್ಪಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಸುತ್ತುವರಿದ ವಾತಾವರಣದಲ್ಲಿ ನೀವು ಸರಿ ಗಾಳಿಯಲ್ಲಿ ಹೊರಬರಲು ಸಾಧ್ಯವಿಲ್ಲ ಆದ್ದರಿಂದ ನೀವು ತೇವಾಂಶವನ್ನು ಪರಿಶೀಲಿಸುವ ಒಂದು ಮಾರ್ಗವಾಗಿದೆ ಆದ್ದರಿಂದ ನೀವು ಇದನ್ನು ತೆಗೆದುಕೊಳ್ಳಬಹುದು ನಾವು ಹೊಂದಿದ್ದ ಈ ಬಾಟಲ್ಗೆ ಅದನ್ನು ಹೊರಹಾಕಿ ಅದನ್ನು ಮತ್ತೊಂದು ಬಾಟಲ್ಗೆ ಕಳುಹಿಸಿ ಮತ್ತು ಎಲ್ಲಾ ಡೆಸ್ಸಿಕಾಂಟ್ಸ್ ಇಲ್ಲಿದ್ದೇವೆ ಡಿಸಿಕ್ಯಾಂಟ್ ಮತ್ತು ನಂತರ ಅನಿಲ ನಿರ್ಗಮಿಸುತ್ತದೆ ಆದ್ದರಿಂದ ಅನಿಲದಲ್ಲಿ ಇರುವ ತೇವಾಂಶವನ್ನು ನೀವು ಪ್ರಮಾಣೀಕರಿಸುವ ಒಂದು ವಿಧಾನ ಇದು ಮತ್ತು ಇದು ಬಹಳ ಮುಖ್ಯವಾಗಿದೆ ಏಕೆಂದರೆ ನೀವು ತಿಳಿದುಕೊಳ್ಳಬೇಕಾದರೆ ನೀವು ಸರಳವಾಗಿ ಏನನ್ನಾದರೂ ಹೇಳಿದ್ದೀರಿ ಸಾಮಾನ್ಯವಾಗಿ ಈ ಆರ್ದ್ರಕ ಬಾಟಲಿಗಳು ಸಹ ತಾಪಮಾನ ನಿಯಂತ್ರಣದೊಂದಿಗೆ ಬರುತ್ತದೆ ಆದ್ದರಿಂದ ಅದು ನಿಮಗೆ ಏನನ್ನಾದರೂ ತೋರಿಸುತ್ತದೆ 70 ಡಿಗ್ರಿ ಸಿ ಇದು ತೋರಿಸುತ್ತದೆ ಸಾಮಾನ್ಯ ಊಹೆಯೆಂದರೆ ನೀವು 70 ಡಿಗ್ರಿ ಸಿ ನಲ್ಲಿ ಆರ್ದ್ರಕವನ್ನು ನೋಡುತ್ತಿರುವಿರಿ ನೀವು ಅನಿಲವು 100 ಡಿಗ್ರಿ ಆರ್ಎಚ್ಗೆ 70 ಡಿಗ್ರಿ ಸಿಗುತ್ತದೆ ಎಂದು ನೀವು ಭಾವಿಸುತ್ತೀರಿ ನಾನು ನಿಮಗೆ ಹೇಳುವದು ನೀವು ಹೊಂದಿರುವ ಹರಿವಿನ ಪ್ರಮಾಣವನ್ನು ಆಧರಿಸಿದೆ ನಿಮ್ಮ ಆರ್ದ್ರಕ ವಿನ್ಯಾಸದ ಆಧಾರದ ಮೇಲೆ ಅದು ಸಂಪೂರ್ಣವಾಗಿ ಮಾಡಲು ತಪ್ಪಾದ ಕಲ್ಪನೆಯಾಗಿರಬಹುದು 70 ಡಿಗ್ರಿ ಸಿ ನಲ್ಲಿ 100 ಪ್ರತಿಶತ ಆರ್ಹೆಚ್ ಅನ್ನು ಪಡೆಯುವ ಬದಲು ನೀವು 70 ಡಿಗ್ರಿ ಸಿ ನಲ್ಲಿ 50 ಪ್ರತಿಶತ ಆರ್ಹೆಚ್ ಅನ್ನು ಪಡೆಯಬಹುದು ಅಥವಾ 70 ಡಿಗ್ರಿ ಸಿ ನಲ್ಲಿ 70 ಪ್ರತಿಶತ ಆರ್ಹೆಚ್ ಅನ್ನು ಪಡೆಯಬಹುದು ಕೆಲವು ಕೆಲವು ಅದು 100 ಪ್ರತಿಶತ ಆರ್ಎಚ್ ಆಗಿರಬಹುದು ಮತ್ತು ನೀವು ಸುಲಭವಾಗಿ ಈ ಸಮಸ್ಯೆಯನ್ನು ಒಮ್ಮೆ ತಿಳಿದಿರುವ ಕಾರಣ 70 ಡಿಗ್ರಿ ಸಿ ಮಾತ್ರ ಸೆರೆಹಿಡಿಯುತ್ತದೆ ಅನೇಕ ಗ್ರಾಂಗಳಷ್ಟು ನೀರು ಒಯ್ಯುತ್ತದೆ ನೀವು ಅದೇ ಆರ್ದ್ರಕವನ್ನು 80 ಡಿಗ್ರಿ ಸಿ 90 ನಲ್ಲಿ ಪರಿಶೀಲಿಸಿ ಡಿಗ್ರಿ ಸಿ ಮತ್ತು ಅದಕ್ಕಿಂತಲೂ ಹೆಚ್ಚು ಆದ್ದರಿಂದ ನೀವು ಒಮ್ಮೆಗೆ ಕಾಣುವಿರಿ ಮತ್ತು ನೀವು ಮಧ್ಯೆ ಕೆಲವು ಮಧ್ಯಸ್ಥಿಕೆಗಳನ್ನು ಮಾಡುತ್ತೀರಿ ಆದ್ದರಿಂದ ನೀವು ಬಾಟಲಿಯನ್ನು 77 ಡಿಗ್ರಿ ಸಿ ನಲ್ಲಿ ಹೊಂದಿಸಿದರೆ ಅದು ಸರಿಯಾದ ನೀರಿನ ಪ್ರಮಾಣವನ್ನು ತೆಗೆದುಕೊಳ್ಳುತ್ತದೆ ಅದು ಅಗತ್ಯವಿರುವ 100 ಡಿಗ್ರಿ ಆರ್ಹೆಚ್ಗೆ 70 ಡಿಗ್ರಿ ಸಿ ಬಲಕ್ಕೆ ಹಾಗಾಗಿ ನಾನು ಈ ರೀತಿ ಹೇಳಬೇಕೆಂದರೆ ಲೀಟರ್ಗೆ ಎಮ್ ಗ್ರಾಂ ಅನ್ನು ಒಯ್ಯಲು ಎಫ್ಜಿ ಗ್ರಾಂನಷ್ಟು ನೀರನ್ನು ಲೀಟರ್ ಗಾಳಿಯಲ್ಲಿ ಒಯ್ಯಬೇಕು ಇದು 77 ಡಿಗ್ರಿ ಸಿ ನಲ್ಲಿ ಒಂದು ಸೆಟ್ ಪಾಯಿಂಟ್ 77 ಡಿಗ್ರಿ C ಯಷ್ಟು ಇದು ವಾಸ್ತವವಾಗಿ ಒಂದು ಲೀಟರ್ ಗಾಳಿಯಲ್ಲಿ ನೀರಿನ ಎಳೆಯುವ X ಗ್ರಾಂಗಳನ್ನು ಹೊಂದಿದೆ ಆದ್ದರಿಂದ ಇದು ಇನ್ನೂ ಅಸಮರ್ಥವಾಗಿದೆ 77 ಡಿಗ್ರಿ ಸಿ ನಲ್ಲಿ ನೀವು ಮತ್ತೊಮ್ಮೆ ಅಂದರೆ ಸಾಮಾನ್ಯವಾಗಿ ನೀವು 77 ಡಿಗ್ರಿಗಳಿಗೆ 100 ಆರ್ಹೆಚ್ ಎಂದು ಯೋಚಿಸುತ್ತೀರಿ ಇದು ವಾಸ್ತವವಾಗಿ 70 ಡಿಗ್ರಿ ಸಿಗೆ 70 ಡಿಗ್ರಿ ಸಿ ಯನ್ನು 77 ಡಿಗ್ರಿ ಸಿ ನಲ್ಲಿ ಹೊಂದಿಸುತ್ತದೆ ಆದರೆ ನಿಮ್ಮ ಪ್ರಾಯೋಗಿಕ ಸೆಟಪ್ 70 ಡಿಗ್ರಿ ಸಿ ನೀವು ಯಾವಾಗಲೂ ನಿಮ್ಮ ಬಾಟಲಿಯನ್ನು 77 ನಲ್ಲಿ ಚಲಾಯಿಸಬಹುದು ಮತ್ತು ನಂತರ ಅದು ಬಾಟಲ್ ಪ್ರವೇಶಿಸುವ ಮೊದಲು 70 ಡಿಗ್ರಿ C ವರೆಗೆ ತಣ್ಣಗಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಪ್ರಾಯೋಗಿಕ ಸೆಟಪ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಇದು ನಿಮ್ಮ ಪ್ರಾಯೋಗಿಕ ಸೆಟಪ್ಗೆ ಹೋದಾಗ ಅನಿಲವು ಈಗ 70 ಡಿಗ್ರಿ C ಯಷ್ಟಿರುತ್ತದೆ ಮತ್ತು ಅದು ಪ್ರತಿ ಲೀಟರ್ಗೆ x ಗ್ರಾಂಗಳನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಅದು 70 ಡಿಗ್ರಿ ಸಿಗೆ 100 ಪ್ರತಿಶತ ಆರ್ಹೆಚ್ ಆಗಿದೆ ಆದ್ದರಿಂದ ನಿಮ್ಮ ಆರ್ದ್ರಕ ಏನು ಮಾಡುವ ಬಗ್ಗೆ ನೀವು ಚಿಂತೆ ಮಾಡಬೇಕು ಈ ಮಾರ್ಗವು ನಿಮ್ಮ ಪ್ರಯೋಗದ ಕಡೆಗೆ ಹೋಗುವುದು ಮತ್ತು ನಂತರ ನಿಮ್ಮ ಪ್ರಯೋಗ ಏನು ಮತ್ತು ಆದ್ದರಿಂದ ನೀವು ಯಾವಾಗಲೂ ಈ ಸೆಟ್ಟಿಂಗ್ ಅನ್ನು ಇಲ್ಲಿ ಬದಲಾಯಿಸಬಹುದು ಹೀಗಾಗಿ ನಿಮ್ಮ ಪ್ರಯೋಗದ ಪ್ರವೇಶವು ಸರಿಯಾಗಿದೆಯೇ ಆದ್ದರಿಂದ ಮತ್ತು ನಾನು ಒಂದು ಹೆಚ್ಚುವರಿ ವಿವರವನ್ನು ಸೇರಿಸುತ್ತೇನೆ ನಾನು ಹೇಳಿದ್ದೇನೆಂದರೆ ಮಾರ್ಗವನ್ನು ಕುರಿತು ನೀವು ಚಿಂತೆ ಮಾಡುತ್ತಿದ್ದೀರಿ ಏಕೆಂದರೆ ಈ ಮಾರ್ಗವು ಕೋಣೆಯ ಉಷ್ಣಾಂಶಕ್ಕೆ ಇಳಿಮುಖವಾಗಿದ್ದರೆ ನೀವು ಈ ಮಾರ್ಗವನ್ನು ಉಷ್ಣಾಂಶದಲ್ಲಿ ನಿರ್ವಹಿಸದಿದ್ದರೆ ಅದನ್ನು ಅವರು ಕರೆಯುವಾಗ ಈ ಶಾಖವನ್ನು ಪತ್ತೆಹಚ್ಚದಿದ್ದರೆ ಅದು ಕೋಣೆಗೆ ಇಳಿಯುವುದಾದರೆ ತಾಪಮಾನವು ನೀರನ್ನು ದ್ರವರೂಪದ ನೀರಿನಿಂದ ಸಂಪೂರ್ಣವಾಗಿ ಹೊರಬಿಡುತ್ತದೆ ತದನಂತರ ಅನಿಲವು ಪ್ರಾಯೋಗಿಕ ಸೆಟಪ್ಗೆ ಪ್ರವೇಶಿಸುವ ಅನಿಲವಾಗಿದ್ದು ಅನಿಲವು ಅನಿಲವಾಗಿ ಸ್ವತಂತ್ರ ಹಂತವಾಗಲಿದೆ ನಿಮಗೆ ಗೊತ್ತಿದೆ ನಿಮಗೆ ಕೋಣೆಯ ಉಷ್ಣತೆಯ ಸಾಪೇಕ್ಷ ಆರ್ದ್ರತೆ ಮತ್ತು ಸ್ವತಂತ್ರವಾಗಿ ನೀವು ಆವಿ ಹಂತದಲ್ಲಿಲ್ಲದ ದ್ರವ ನೀರಿನಲ್ಲಿ ದ್ರವ ನೀರನ್ನು ಹೊಂದಿರುತ್ತದೆ ಆದರೆ ಈ ಪ್ರಯೋಗಗಳನ್ನು ನೀವು ತೇವಾಂಶದ ಬಗ್ಗೆ ಮಾತನಾಡುವಾಗ ದ್ರವದ ಹಂತದಲ್ಲಿ ನೀರನ್ನು ಬಯಸುವುದಿಲ್ಲ ಆವಿ ಹಂತದಲ್ಲಿಯೇ ನೀರನ್ನು ಬೇಕು ಆದುದರಿಂದ ಆವಿ ಹಂತದಲ್ಲಿ ಆದುದರಿಂದ ಅದು ಆವಿ ಹಂತದಲ್ಲಿ ಉಳಿಯಬೇಕು ನೀವು ಕೇವಲ x ಗ್ರಾಂ ನೀರಿನಲ್ಲಿ ಮತ್ತು ಒಂದು ಲೀಟರ್ ಗಾಳಿಯ ಮೂಲಕ ಅದನ್ನು ಸಹಾಯ ಮಾಡುವುದಿಲ್ಲ ನೀವು 70 ಡಿಗ್ರಿ ಸಿ 100 ಗ್ರಾಂ ಆರ್ಎಚ್ ಎಂದು ಹೇಳಲು ಸಾಧ್ಯವಿಲ್ಲ ನಿಮ್ಮ ಎಕ್ಸ್ಪರಿಮೆಂಟಲ್ ಸೆಟಪ್ಗೆ ಪ್ರವೇಶಿಸುವ 70 ಡಿಗ್ರಿ ಸಿ ನಲ್ಲಿ ಕುಳಿತುಕೊಳ್ಳುವ ಒಂದು ಲೀಟರ್ ಏರ್ ಜೊತೆಗೆ ನೀವು ಆವಿ ಆವಿ ಹಂತದಲ್ಲಿ X ಗ್ರಾಂ ನೀರನ್ನು ಹೊಂದಿರಬೇಕು ಆದ್ದರಿಂದ ಈ ರೇಖೆಯನ್ನು ಬಿಸಿಯಾಗಿರಿಸಲು ಅಗತ್ಯವಾಗಿರುತ್ತದೆ ಹೀಗಾಗಿ ಉಷ್ಣತೆಯು 70 ಡಿಗ್ರಿ C ಗಿಂತ ಕೆಳಕ್ಕೆ ಇಳಿಯಲ್ಪಡುವುದಿಲ್ಲ ಮತ್ತು ಆದ್ದರಿಂದ ಸರಿಯಾದ ನೀರಿನ ಮೌಲ್ಯದ ಸರಿಯಾದ ಪ್ರಮಾಣದ ಸರಿಯಾದ ತಾಪಮಾನದಲ್ಲಿ ಸರಿಯಾದ ರೂಪದಲ್ಲಿ ಆವಿ ಹಂತ ವ್ಯವಸ್ಥೆಯ ಸರಿ ಪ್ರವೇಶಿಸುತ್ತದೆ ಆದ್ದರಿಂದ ಇಲ್ಲಿ ವಿವರವಾದ ವಿವರವಿದೆ ಈ ಪ್ರಾಯೋಗಿಕ ಹಂತಗಳನ್ನು ವಿವರವಾಗಿ ತಿಳಿಸುತ್ತಿಲ್ಲವಾದ್ದರಿಂದ ನೀವು ಅನೇಕ ಪ್ರಾಯೋಗಿಕ ಸೆಟಪ್ಗಳನ್ನು ಕಾಣುವಿರಿ ಆದ್ದರಿಂದ ಪ್ರಾಯೋಗಿಕ ಕೌಶಲ್ಯವು ನಿಮ್ಮ ಪ್ರಯೋಗವನ್ನು ಎಚ್ಚರಿಕೆಯಿಂದ ನೋಡುವುದಕ್ಕಾಗಿ ಮಾಪನ ಮಾಡುವಲ್ಲಿ ದೋಷದ ಸಂಭವನೀಯ ಮೂಲಗಳನ್ನು ಅರ್ಥಮಾಡಿಕೊಳ್ಳಲು ತದನಂತರ ನಿಮ್ಮ ಪ್ರಯೋಗವನ್ನು ಹೊಂದಿದ್ದೀರಿ ಎಂದು ನೀವು ತಿಳಿದಿರುವಿರಿ ನಿಮಗೆ ತಿಳಿದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ವಾಸ್ತವವಾಗಿ ಸರಿಯಾಗಿ ಸಾಗುತ್ತದೆ ಪ್ರಾಯೋಗಿಕ ಕೌಶಲ್ಯ ಆದ್ದರಿಂದ ಇಲ್ಲಿ ನಾನು ಬಾಟಲಿಯಲ್ಲಿ ದೋಷದ ಸಾಧ್ಯವಾದ ಮೂಲವಿದೆ ಎಂದು ತೋರಿಸಿದೆ ಸಾಲಿನಲ್ಲಿ ದೋಷದ ಸಾಧ್ಯವಾದ ಮೂಲ ಮತ್ತು ನಂತರ ನಿಮ್ಮ ಸೆಟಪ್ಗೆ ಏನಿದೆ ಮತ್ತು ಬಾಟಲ್ಗಾಗಿ ನೀವು ಹೇಗೆ ಸರಿಪಡಿಸಬಹುದು ಎಂಬುದನ್ನು ನಾನು ನಿಮಗೆ ತೋರಿಸಿದೆ ನೀವು ಇಲ್ಲಿ ತಾಪಮಾನವನ್ನು ಸರಿಹೊಂದಿಸಿ ಇಲ್ಲಿ ನೀವು ತಾಪಮಾನವನ್ನು ಹೇಗೆ ಸರಿಹೊಂದಿಸಬೇಕು ಇಲ್ಲಿ ತಾಪಮಾನವನ್ನು ಸರಿಹೊಂದಿಸಲು ಮತ್ತು ನೀವು ಸರಿಯಾಗಿ ಪಡೆದಿರುವಿರಿ ಎಂದು ಹೇಗೆ ಅಳತೆ ಮಾಡಬೇಕೆಂಬುದನ್ನು ನಾನು ನಿಮಗೆ ತೋರಿಸಿದೆ ಅವೆಲ್ಲವೂ ಸಾಧ್ಯ ಈ ಎಲ್ಲ ಹಂತಗಳು ಸಾಧ್ಯ ನೀವು ಅವರಿಗೆ ಎಚ್ಚರವಾಗಿರಬೇಕು ಅವುಗಳ ಬಗ್ಗೆ ಯೋಚಿಸಿ ಮತ್ತು ನಂತರ ನಿಮ್ಮ ಪ್ರಾಯೋಗಿಕ ಸೆಟಪ್ನಲ್ಲಿ ಅವುಗಳನ್ನು ಜಾರಿಗೊಳಿಸಬೇಕು ಆದ್ದರಿಂದ ನಾವು ಈಗ ತಾಪಮಾನವನ್ನು ನೋಡಿದ್ದೇವೆ ಒತ್ತಡದ ಮೇಲೆ ನಾನು ಗ್ಲೋಸ್ಡ್ ಮಾಡಿದ್ದೇನೆ ಎಂದು ನಾನು ಹೇಳಿದೆ ಆದರೆ ನಾನು ಹೇಳಿದೆ ನಿಮಗೆ ತಿಳಿದಿರುವಂತೆ ಇದೇ ರೀತಿಯ ಪರಿಕಲ್ಪನೆಗಳು ಇವೆ ತದನಂತರ ನಾವು ತೇವಾಂಶವನ್ನು ಚರ್ಚಿಸಿದ್ದೇವೆ ಏಕೆಂದರೆ ಇದು ಸಾಮಾನ್ಯವಾಗಿ ನೀವು ಸರಿಯಾಗಿ ಏನು ಮಾಡಬೇಕೆಂಬುದನ್ನು ಗಮನಾರ್ಹವಾಗಿ ವಿಭಿನ್ನವಾಗಿದೆ ಆದ್ದರಿಂದ ನಾವು ಈ ಪ್ರಮಾಣವನ್ನು ನೋಡಿದ್ದೇವೆ ಅಂತಿಮವಾಗಿ ನಾನು ಪ್ರಸ್ತುತ ಮತ್ತು ವೋಲ್ಟೇಜ್ ಅನ್ನು ನೋಡುತ್ತೇನೆ ಮತ್ತು ಅದರೊಂದಿಗೆ ನಾವು ಈ ಚರ್ಚೆಯನ್ನು ಒಟ್ಟಾರೆಯಾಗಿ ಮಾಡುತ್ತೇವೆ ಮತ್ತೊಮ್ಮೆ ನಾವು ಹೊಂದಿರುವ ಅನೇಕ ಪ್ರಾಯೋಗಿಕ ಸೆಟಪ್ಗಳು ನಾವು ಪ್ರಸ್ತುತ ಅಳತೆ ಮಾಡುತ್ತಿದ್ದೇವೆ ನಾವು ವೋಲ್ಟೇಜ್ ಅನ್ನು ಅಳತೆ ಮಾಡುತ್ತಿದ್ದೇವೆ ಪ್ರಸ್ತುತ ಮತ್ತು ವೋಲ್ಟೇಜ್ಗೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಅರ್ಥದಲ್ಲಿ ನೀವು ಅಳೆಯಬೇಕಾದ ಎರಡು ಪ್ರಮುಖ ಅಂಶಗಳು ಮಾತ್ರ ಇವೆ ಎಂದು ನಾನು ಹೇಳುತ್ತೇನೆ ಮೊದಲನೆಯದಾಗಿ ನಿಮ್ಮ ಮೌಲ್ಯವನ್ನು ಪರೀಕ್ಷಿಸುವ ದಾಟಲು ಯಾವಾಗಲೂ ಒಳ್ಳೆಯದು ಏಕೆಂದರೆ ನೀವು ಸಾಮಾನ್ಯವಾಗಿ ಮತ್ತೊಮ್ಮೆ ನಮ್ಮ ಪ್ರಯೋಗಗಳಲ್ಲಿ ಹೆಚ್ಚಿನವರು ಮಾಡುವ ಪ್ರಮುಖ ತಪ್ಪುವೆಂದರೆ ಪ್ರದರ್ಶನವು ತೋರಿಸುವ ಸಂಖ್ಯೆಗಳನ್ನು ನಾವು ನಂಬುತ್ತೇವೆ ಮತ್ತು ಅದು ಉತ್ತಮವಾಗಿದೆ ಪ್ರದರ್ಶನಗಳು ಉತ್ತಮವಾದ ಕೆಲಸವನ್ನು ಅನೇಕ ಬಾರಿ ಅರ್ಥೈಸುತ್ತವೆ ಪ್ರದರ್ಶನವು ಸ್ವಯಂಚಾಲಿತವಾಗಿ ತಪ್ಪಾಗಿದೆ ಎಂದು ನಾನು ಹೇಳುತ್ತಿಲ್ಲ ಆದರೆ ಪ್ರದರ್ಶನವು ತೋರಿಸುವ ಮೌಲ್ಯವನ್ನು ನೀವು ಪರಿಶೀಲಿಸಲು ತುಂಬಾ ಮುಖ್ಯವಾಗಿದೆ ಆದ್ದರಿಂದ ನೀವು ಪ್ರಸ್ತುತವನ್ನು ಸೆಳೆಯುತ್ತಿರುವ ಅನೇಕ ಬಾರಿ ನೀವು ಡ್ರಾಯಿಂಗ್ ಮಾಡಬಹುದು ನೀವು ಹೇಳಬಹುದು ನೀವು ಬ್ಯಾಟರಿಯನ್ನು ಪರೀಕ್ಷಿಸುತ್ತಿದ್ದೀರಿ ಮತ್ತು ನೀವು ಬ್ಯಾಟರಿನಿಂದ 50 ಆಂಪ್ಸ್ನ್ನು ಸೆಳೆಯುತ್ತೀರಿ ಬ್ಯಾಟರಿಯಿಂದ 50 amps ನೀವು ಬ್ಯಾಟರಿನಿಂದ 50 ಆಂಪ್ಸ್ನ್ನು ಸೆಳೆಯುತ್ತೀರಿ ಮತ್ತು ನೀವು ಕೇವಲ 50 amps ಹೇಳುವ ಪ್ರದರ್ಶನವನ್ನು ಹೊಂದಿರುತ್ತೀರಿ ಕೆಲವೊಮ್ಮೆ ಸಿಸ್ಟಮ್ನ ಎಲೆಕ್ಟ್ರಾನಿಕ್ಸ್ ಸರಿಯಾಗಿರಬಾರದು ಹಾಗಾಗಿ ಇದು 47 ಆಂಪ್ಸ್ ಅಥವಾ 45 ಆಂಪಿಯರ್ಗಳನ್ನು ಅಥವಾ ಕೆಲವು ರೀತಿಯ ಎಮ್ಪಿಎಸ್ಗಳನ್ನು ಪ್ರದರ್ಶಿಸುತ್ತಿರಬಹುದು ಅನೇಕ ಮಾರ್ಗಗಳಿವೆ ಆದ್ದರಿಂದ ನೀವು ಇಲ್ಲಿ ಬ್ಯಾಟರಿಯನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಅದರಿಂದ ಹೊರಬರುವ ಎರಡು ಲೀಡಿಂಗ್ಗಳನ್ನು ಹೊಂದಿದ್ದೀರಿ ತದನಂತರ ನೀವು ಇಲ್ಲಿ ಕೆಲವು ಎಲೆಕ್ಟ್ರಾನಿಕ್ ಸೆಟಪ್ ಅನ್ನು ಹೊಂದಿದ್ದೀರಿ ಅದು ನಿಮಗೆ 50 ಆಮ್ಪ್ಸ್ ಅನ್ನು ತೋರಿಸುತ್ತದೆ ನಾನು ನಿಮಗೆ ಸೂಚಿಸುವದು ಅಂದರೆ ನೀವು ಯಾವಾಗಲೂ ವಿವಿಧ ವಿಭಿನ್ನ ಮೀಟರ್ಗಳನ್ನು ಓಡಿಸಲು ಮತ್ತು ಹೀಗೆ ಬಳಸಬಹುದು ಈ ದಿನಗಳಲ್ಲಿ ಲಭ್ಯವಿರುವ ಹಲವಾರು ಸೌಲಭ್ಯಗಳಿವೆ ಈ ದಿನಗಳಲ್ಲಿ ಲಭ್ಯವಿರುವ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಅವುಗಳು ವಿವಿಧ ಮಟ್ಟದ ಸೂಕ್ಷ್ಮತೆಯೊಂದಿಗೆ ಲಭ್ಯವಿದೆ ಆದ್ದರಿಂದ ನೀವು ಹೆಚ್ಚು ಸೂಕ್ಷ್ಮ ಸಾಧನಗಳನ್ನು ಹೊಂದಿರುವ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಬಹುದು ಇದು ನಿಮ್ಮನ್ನು ಪರೀಕ್ಷಿಸಲು ದಾಟಲು ಸಹಾಯ ಮಾಡುತ್ತದೆ ಮತ್ತು ಲಭ್ಯವಿರುವ ಸರಳವಾದ ಸಾಧನಗಳಲ್ಲಿ ಒಂದಾಗಿದೆ ನಾನು ಇಲ್ಲಿ ನಿನಗೆ ತೋರಿಸುತ್ತೇನೆ ಇದನ್ನು ಮೀಟರ್ ಮೇಲೆ ಕ್ಲಾಂಪ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ಮಾಡಬಹುದು ಮೂಲಭೂತವಾಗಿ ಗಡಿಯಾರದ ಹಾಗೆ ತೆರೆಯುತ್ತದೆ ಆದ್ದರಿಂದ ನೀವು ಪ್ರಸ್ತುತದಲ್ಲಿ ಹರಿಯುವ ತಂತಿಯಿರುವ ಯಾವುದೇ ಪ್ರಾಯೋಗಿಕ ಸೆಟಪ್ ಅನ್ನು ನೀವು ಯಾವುದೇ ಸಮಯದಲ್ಲಿ ಇರಿಸಬಹುದು ಆದ್ದರಿಂದ ನೀವು ಮೂಲತಃ ಹರಿಯುವ ತಂತಿಯನ್ನು ಹೊಂದಿದ್ದೀರಿ ನೀವು ಅದನ್ನು ಆ ತಂತಿಯ ಸುತ್ತಲೂ ಹಾಕಬೇಕು ಈ ರೀತಿ ನೀವು ತಂತಿಯ ಸುತ್ತಲೂ ಇಟ್ಟಾಗ ತಂತಿಯಿದೆ ಇದು ಲಂಬವಾಗಿ ನಿಮ್ಮ ಕಡೆಗೆ ತಿರುಗುತ್ತದೆ ಮತ್ತು ನಂತರ ನೀವು ಮೀಟರ್ನಲ್ಲಿ ಈ ಕ್ಲಾಂಪ್ ತೆಗೆದುಕೊಳ್ಳಿ ಅಥವಾ ಸರ್ಕ್ಯೂಟ್ ಪೂರ್ಣಗೊಂಡ ನಂತರ ನೀವು ಇಲ್ಲಿಗೆ ಪ್ರವೇಶಿಸಲು ಸಾಧ್ಯವಿಲ್ಲ ನೀವು ಇದನ್ನು ತೆರೆಯಿರಿ ಹೀಗೆ ಮಾಡಿ ಅದನ್ನು ಮುಚ್ಚಿ ಮತ್ತು ನಂತರ ನೀವು ಪ್ರಸ್ತುತ ಪ್ರದರ್ಶನವನ್ನು ನೋಡುತ್ತೀರಿ ಆದ್ದರಿಂದ ಈಗ ನೀವು ಈ ಸಂಕೋಚನವನ್ನು ವಿವಿಧ ಮಟ್ಟದ ಸಂವೇದನೆ ಮತ್ತು ಇನ್ನೊಂದೆಡೆ ಪಡೆಯಬಹುದು ಮತ್ತು ಇದು ತುಂಬಾ ನಿಖರವಾದ ಮೌಲ್ಯಗಳನ್ನು ಪಡೆಯುವುದು ನಿಮಗೆ ತಿಳಿದಿದೆ ಆದರೆ ಇದು ಇನ್ನೂ ಉತ್ತಮವಾದ ತಂತ್ರವಲ್ಲ ಉತ್ತಮ ತಂತ್ರ ಇದು ಉತ್ತಮ ಸಲಕರಣೆಯಾಗಿದೆ ಇದು ಪ್ರಾಯೋಗಿಕತೆಯನ್ನು ತೊಂದರೆಯನ್ನುಂಟುಮಾಡಲು ನೀವು ಬಯಸದ ಹಲವು ಪ್ರಾಯೋಗಿಕ ಸೆಟಪ್ಗಳು ಪ್ರಯೋಗವು ಈಗಾಗಲೇ ಚಾಲನೆಯಲ್ಲಿರುವ ಕಾರಣ ನೀವು ಬಳಸುವ ಅತ್ಯಂತ ಅನುಕೂಲಕರ ಸಲಕರಣೆಯಾಗಿದೆ ನೀವು ಪರೀಕ್ಷಿಸಲು ದಾಟಲು ಬಯಸುತ್ತೀರಿ ಮೌಲ್ಯವು ಸರಿಯಾಗಿದೆಯೆ ಎಂದು ಪರಿಶೀಲಿಸಲು ನೀವು ದಾಟಲು ಬಯಸುವ ರೀತಿಯಲ್ಲಿ ಆದ್ದರಿಂದ ನೀವು ಕೇವಲ ಮೀಟರ್ನಲ್ಲಿ ಕ್ಲಾಂಪ್ ಅನ್ನು ಇರಿಸಿ ಈ ತಂತಿಗಳಲ್ಲಿ ಯಾರಿಗಾದರೂ ಮತ್ತು ಅದು 50 amps ಅನ್ನು ತೋರಿಸಬೇಕು ನೀವು ತಪಾಸಣೆ ದಾಟಲು ಇದು ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ನೀವು ಪ್ರಾಯೋಗಿಕ ಕೌಶಲ್ಯಗಳಲ್ಲಿ ಒಂದನ್ನು ಹೊಂದಿರಬೇಕು ಮತ್ತು ನೀವು ಗಮನ ಕೊಡಬೇಕು ನಿಮ್ಮ ಪ್ರಯೋಗಾಲಯದಲ್ಲಿ ಲಭ್ಯವಿರುವ ಉಪಕರಣಗಳನ್ನು ಹೊಂದಿರಬೇಕು ಮತ್ತು ನಿಮ್ಮೊಂದಿಗೆ ಲಭ್ಯವಿರುವ ಇಂತಹ ಸಲಕರಣೆಗಳನ್ನು ನೀವು ನಿರ್ಮಿಸಬೇಕು ಇದರಿಂದ ನೀವು ಚೆಕ್ ಮೌಲ್ಯಗಳನ್ನು ದಾಟಲು ಸಾಧ್ಯವಿಲ್ಲ ಅಡ್ಡಿಪಡಿಸದೆ ಪ್ರಯೋಗ ಆದ್ದರಿಂದ ನಿಮಗೆ ತಿಳಿದಿರುವ ನಿಮ್ಮಿಂದ ನಿಮಗೆ ತಿಳಿದಿರುವ ನಿಮ್ಮ ಪ್ರಯೋಗಾಲಯದಲ್ಲಿನ ಚಟುವಟಿಕೆಗಳು ನೀವು ಮಾಡುವ ರೀತಿಯ ಪ್ರಯೋಗವೇನು ನಿಮ್ಮೊಂದಿಗೆ ಲಭ್ಯವಿರುವ ಕೆಲವು ಹೆಚ್ಚುವರಿ ತಂತ್ರಗಳನ್ನು ನಿರ್ಮಿಸಲು ನಿಮಗೆ ಒಳ್ಳೆಯದು ಆದ್ದರಿಂದ ನೀವು ನಿಮ್ಮ ಅನುಕೂಲಕ್ಕಾಗಿ ಪರೀಕ್ಷಿಸಲು ದಾಟಬಹುದು ಅಥವಾ ನಿಮ್ಮ ಅಗತ್ಯತೆ ಪ್ರಕಾರ ನೀವು ಪ್ರತಿ ಮೌಲ್ಯಗಳನ್ನು ಪರಿಶೀಲಿಸಬಹುದು ಮತ್ತು ನಾನು ಅವುಗಳಲ್ಲಿ ಒಂದನ್ನು ಮೀಟರ್ನಲ್ಲಿ ಒಂದು ಕ್ಲಾಂಪ್ ಅನ್ನು ತೋರಿಸುತ್ತೇನೆ ಸ್ಲೈಡ್ ಟೈಮ್ ಅನ್ನು ನೋಡಿ 3719 ಇನ್ನೊಂದು ವಿಷಯವೆಂದರೆ ಪ್ರಸ್ತುತ ಮತ್ತು ವೋಲ್ಟೇಜ್ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಅದು ಕನಿಷ್ಟ ಆದ್ದರಿಂದ ಇದು ಪ್ರಸ್ತುತಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ತೋರಿಸಿದದ್ದು ಪ್ರಸ್ತುತಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ಗೆ ಸಂಬಂಧಿಸಿದಂತೆ ನೀವು ನೆನಪಿಟ್ಟುಕೊಳ್ಳಬೇಕಾದ ಇತರ ಪ್ರಮುಖ ಅಂಶವೆಂದರೆ ನೀವು ವೋಲ್ಟೇಜ್ ಅನ್ನು ಅಳೆಯುವ ಸ್ಥಳವಾಗಿದೆ ಆದ್ದರಿಂದ ಉದಾಹರಣೆಗೆ ನಿಮಗೆ ಒಂದು ಮಾದರಿ ಇದೆ ನಾನು ಮಾದರಿಯ ಉನ್ನತ ನೋಟವನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ ಆದ್ದರಿಂದ ನೀವು ಮಾದರಿಯನ್ನು ನೋಡುತ್ತಿರುವಿರಿ ನೀವು ಕೇವಲ ಅಳೆಯಲು ಬಯಸುವಿರಾ ಎಂದು ಹೇಳಬಹುದು ನೀವು ಮಾದರಿಯ ಪ್ರತಿರೋಧವನ್ನು ಅಳೆಯಲು ಬಯಸುತ್ತೀರಿ ಆದ್ದರಿಂದ ಈ ಮಾದರಿಯ ಅಳತೆಯ ಪ್ರತಿರೋಧವನ್ನು ನೀವು ಬಯಸುತ್ತೀರಿ ಎಂದು ನಾವು ಹೇಳೋಣ ಆದ್ದರಿಂದ ನೀವು ಸರಳವಾಗಿ ನಿಮಗೆ ತಿಳಿದಿರುವ ಈ ಸ್ಥಳದಿಂದ ಪ್ರಸ್ತುತ ಈ ಸ್ಥಳದಿಂದ ಅದನ್ನು ಸೆಳೆಯಬಹುದು ಮತ್ತು ನೀವು ಇಲ್ಲಿ ವೋಲ್ಟೇಜ್ ಅನ್ನು ಅಳೆಯಬಹುದು ಆದ್ದರಿಂದ ನೀವು ವೋಲ್ಟೇಜ್ ಡ್ರಾಪ್ ಅನ್ನು ಇಲ್ಲಿ ಅಳೆಯಿರಿ ಮತ್ತು ನಿಮಗೆ ಇಲ್ಲಿ ಮೀಟರ್ ಇದೆ ಆದ್ದರಿಂದ ನೀವು ಪ್ರಸ್ತುತವನ್ನು ಕಳುಹಿಸಬಹುದು ಪ್ರಸ್ತುತ ಹೊರಬರುವಿರಿ ಆದ್ದರಿಂದ ಇದು ನೀವು ಒಂದು ಮಾದರಿಯಾಗಿದೆ ಅದರ ಮೂಲಕ ನೀವು ಮಾದರಿಯನ್ನು ಸಂಪರ್ಕಿಸಿ ಆದ್ದರಿಂದ ಈ ಎರಡು ಪಾತ್ರಗಳ ನಡುವಿನ ಪ್ರವಾಹವು ಇಲ್ಲಿ ಬರುತ್ತಿದೆ ಅದು ಆ ರೀತಿ ಹೊರಬರುತ್ತಿದೆ ಮತ್ತು ನೀವು ವೋಲ್ಟೇಜ್ ಅನ್ನು ಅಳೆಯುವಿರಿ ಮತ್ತು ನೀವು ಸರಳವಾಗಿ ಐಆರ್ ಐಆರ್ಗೆ ಸಮನಾಗಿರುತ್ತದೆ ಎಂದು ಹೇಳುವಿರಿ ಆದ್ದರಿಂದ ಪ್ರತಿರೋಧವು ಕೇವಲ ಡಿ ವಿ ಅಳತೆಯಾಗಿರುತ್ತದೆ ಮತ್ತು ನೀವು ಪ್ರತಿರೋಧವನ್ನು ಪಡೆದಿರುವಿರಿ ಈಗ ನೀವು ಸಾಮಾನ್ಯವಾಗಿ ತಿಳಿದಿಲ್ಲ ಏನು ಎಂಬುದು ಸಂಪರ್ಕ ಪ್ರತಿರೋಧವನ್ನು ಹೊಂದಿದೆ ಆದ್ದರಿಂದ ಈ ಸಂಪರ್ಕದಿಂದಾಗಿ ಈ ಪಾತ್ರದೊಂದಿಗೆ ಈ ಮಾದರಿಯೊಂದಿಗೆ ಒಂದು ಪ್ರತಿರೋಧವು ಇದೆ ಮತ್ತು ಅದು ಮಹತ್ವದ್ದಾಗಿರುತ್ತದೆ ಆದ್ದರಿಂದ ವಾಸ್ತವವಾಗಿ ನೀವು ಅಳತೆ ಏನು ಈ ಅಳತೆ ನೀವು ಈ R ಕೇವಲ ಈ ಹಂತ ಮತ್ತು ಈ ಹಂತದ ನಡುವೆ ಪ್ರತಿರೋಧ ಇದು ಸಂಪೂರ್ಣವಾಗಿ ಮಾದರಿ ಕಾರಣವೆಂದು ಮಾಡಬಹುದು ನಾನು ಸಂಪರ್ಕ ಪ್ರತಿರೋಧ ಆರ್ ಇದೆ ಎಂದು ನಾನು ಹೇಳುತ್ತೇನೆ ಇದು ನಾನು ಆರ್ ಸಬ್ಸ್ಕ್ರಿಪ್ಟ್ ಸಿ ಅನ್ನು ಹಾಕುತ್ತದೆ ಮತ್ತು ನಾವು ಇಲ್ಲಿ ಒಂದನ್ನು ಹೊಂದಿದ್ದೇವೆ ಮತ್ತು ನಾವು ಇಲ್ಲಿ ಒಂದನ್ನು ಹೊಂದಿದ್ದೇವೆ ಆದ್ದರಿಂದ ವಾಸ್ತವವಾಗಿ ನೀವು ಅಳತೆಗಳು ಮತ್ತು ಯಾವ ಮಾದರಿಗೆ ಆರ್ ರು ರು ಮಾದರಿ ರು ಎಂದು ಹೇಳಲು ಅನುಮತಿಸುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ಅಳೆಯುವ ಯಾವುದು ಆರ್ಸಿ ಪ್ಲಸ್ ಆರ್ ರು ಪ್ಲಸ್ ಆರ್ ಸಿ ಆದ್ದರಿಂದ ನೀವು ಎರಡು ಸಂಪರ್ಕ ಪ್ರತಿರೋಧವನ್ನು ಅಳತೆ ಮಾಡುತ್ತಿದ್ದೀರಿ ಈ ಎರಡು ಜೊತೆ ಸಂಬಂಧಿಸಿರುವಿರಿ ಮತ್ತು ನೀವು ಮಾದರಿಗೆ ಪ್ರತಿರೋಧವನ್ನು ಅಳತೆ ಮಾಡುತ್ತಿದ್ದೀರಿ ಮತ್ತು ಸಾಮಾನ್ಯವಾಗಿ ನೀವು ಸ್ವಯಂಚಾಲಿತವಾಗಿ ಈ ಸಣ್ಣ ಮೌಲ್ಯಗಳು ಎಂದು ಭಾವಿಸುವುದಿಲ್ಲ ಇವು ಗಮನಾರ್ಹವಾದ ಮೌಲ್ಯಗಳಾಗಿರಬಹುದು ಇದು ನಿಮ್ಮ ಒಟ್ಟಾರೆ ಮಾಪನವನ್ನು ಅಸಮಾಧಾನಗೊಳಿಸುತ್ತದೆ ನೀವು ಈ ಸಂಪೂರ್ಣ ವಿಷಯವನ್ನು ಅಳತೆ ಮಾಡುತ್ತಿದ್ದೀರಿ ಮತ್ತು ಅದು ಇಲ್ಲಿ ನೀವು R ನಂತೆ ನೋಡುತ್ತಿರುವಿರಿ ಮತ್ತು 20 ಅಥವಾ 30 ಪ್ರತಿಶತದಷ್ಟು ಅಥವಾ ನಿಮ್ಮಿಂದ ಏನನ್ನಾದರೂ ಸುಲಭವಾಗಿ ತಿಳಿದುಕೊಳ್ಳಬಹುದು ನೀವು R ಎಂದು ಊಹಿಸುತ್ತೀರಿ ಮಾದರಿಗೆ ಸೇರಿದವರಾಗಿದ್ದರೂ 20 ರಿಂದ 30 ರಷ್ಟು ಪ್ರಮಾಣದಲ್ಲಿ ವಾಸ್ತವವಾಗಿ ಮಾದರಿಗೆ ಕಾರಣವಾಗಿದೆಯೆಂದು ನಾನು ಹೇಳುತ್ತಿದ್ದೇನೆ ಆದ್ದರಿಂದ ಆದ್ದರಿಂದ ಇದನ್ನು ಎರಡು ಪ್ರೋಬ್ ಅಳತೆ ಎಂದು ಕರೆಯಲಾಗುತ್ತದೆ ಇದರಲ್ಲಿ ನಿಮ್ಮ ಮಾದರಿಗೆ ಸಂಪರ್ಕಿಸುವ ಸಂಪೂರ್ಣ ಪ್ರಕ್ರಿಯೆ ನೀವು ಇಲ್ಲಿ ಅನ್ವಯಿಸುವ ಕೆಲವು ವಿದ್ಯುತ್ ಮೂಲಗಳು ಆದ್ದರಿಂದ ನೀವು ಮಾದರಿಗೆ ಸಂಪರ್ಕಪಡಿಸುತ್ತಿದ್ದೀರಿ ಮಾದರಿಗೆ ಸಂಪರ್ಕಿಸುವ ಸಂಪೂರ್ಣ ಪ್ರಕ್ರಿಯೆಯು ಎರಡು ಸ್ಥಳಗಳಲ್ಲಿ ಮಾತ್ರ ಸಂಭವಿಸುತ್ತದೆ ಇದು ಒಂದು ಮತ್ತು ಈ ಒಂದು ನೀವು ವೋಲ್ಟೇಜ್ ಅನ್ನು ಪರಿಶೀಲಿಸುತ್ತಿರುವ ಅದೇ ಎರಡು ಸ್ಥಳಗಳು ಮತ್ತು ಪ್ರಸ್ತುತವು ಅದೇ ಎರಡು ಸ್ಥಳಗಳಿಗೆ ಅನುಸರಿಸುತ್ತದೆ ಇದನ್ನು ಎರಡು ಪ್ರೋಬ್ ಅಳತೆ ಎಂದು ಕರೆಯಲಾಗುತ್ತದೆ ಇದಕ್ಕಾಗಿ ಸರಿಪಡಿಸಲು ಸರಳವಾದ ಮಾರ್ಗವೆಂದರೆ ಈ ಸಂಪರ್ಕ ಪ್ರತಿರೋಧದ ಸಮಸ್ಯೆಯನ್ನು ತಪ್ಪಿಸಲು ಕೇವಲ ವೋಲ್ಟೇಜ್ ಸೀಸವನ್ನು ಇಲ್ಲಿಂದ ಇನ್ನೆರಡು ಸ್ಥಳಗಳಿಗೆ ಸ್ಥಳಾಂತರಿಸುವುದು ಮತ್ತು ಇದೀಗ ನಿಮಗೆ ಇಲ್ಲಿಂದ ವೋಲ್ಟೇಜ್ ಇರುತ್ತದೆ ಆದ್ದರಿಂದ ವೋಲ್ಟ್ ಮೀಟರ್ ಮಾದರಿಯ ಆಂತರಿಕ ಕಡೆಗೆ ಇರುವ ಎರಡು ಸ್ಥಳಗಳಿಗೆ ಸಂಪರ್ಕಿಸುತ್ತದೆ ಪ್ರಸ್ತುತ ಎರಡು ಬಾಹ್ಯ ಸ್ಥಳಗಳಿಂದ ಹೋಗುತ್ತವೆ ಆದ್ದರಿಂದ ನಿಮಗೆ ಈ ಪರಿಸ್ಥಿತಿ ಇದೆ ಮತ್ತು ನಿಮಗೆ ಪರಿಸ್ಥಿತಿ ಇದ್ದಾಗ ಸಂಪರ್ಕ ಸಂಪರ್ಕ ನಿರೋಧಕತೆಯ ಕಾರಣದಿಂದಾಗಿ ನೀವು ಮೂಲಭೂತವಾಗಿ ಈ ಸಂಪರ್ಕ ಪ್ರತಿರೋಧದ ಸಮಸ್ಯೆಯನ್ನು ತಪ್ಪಿಸಲು ವಾಸ್ತವವಾಗಿ ವೋಲ್ಟ್ ಮೀಟರ್ ಸರ್ಕ್ಯೂಟ್ ಮೂಲಕ ಹೋಗುವ ಪ್ರವಾಹವು ಅತ್ಯಲ್ಪವಾಗಿದೆ ಆದ್ದರಿಂದ ತಾಂತ್ರಿಕವಾಗಿ ನೀವು ಇಲ್ಲಿ ಸಂಪರ್ಕ ಪ್ರತಿರೋಧವೂ ಸಹ ಇದೆ ಆದರೆ ಸಂಪರ್ಕ ಪ್ರತಿರೋಧವು ನೀವು ಇಲ್ಲಿಗೆ ಬರುವ ಸಂಪರ್ಕ ಪ್ರತಿರೋಧಕ್ಕೆ ಬಹಳ ಚಿಕ್ಕದಾಗಿದೆ ಆದರೆ ನಾವು ಚಾಲನೆಯಲ್ಲಿರುವ ರೀತಿಯಲ್ಲಿ ಸರ್ಕ್ಯೂಟ್ಗೆ ಅನುಸರಿಸುವ ಪ್ರವಾಹವು ಒಂದೇ ಆಗಿರುತ್ತದೆ ಆದ್ದರಿಂದ ಅದೇ ಪ್ರವಾಹವು ಇಡೀ ಸರ್ಕ್ಯೂಟ್ ಮೂಲಕ ಹೋಗುತ್ತದೆ ಈ ಭಾಗದಲ್ಲಿ ಮಾದರಿಯ ನಡವಳಿಕೆ ಮತ್ತು ಈ ಬದಿಯ ಮಾದರಿಯ ನಡವಳಿಕೆಯನ್ನು ನಾವು ಇನ್ನು ಮುಂದೆ ಚಿಂತೆ ಮಾಡುವುದಿಲ್ಲ ನಾವು ಮಾದರಿಯ ವರ್ತನೆಯನ್ನು ಇಲ್ಲಿ ನೋಡುತ್ತೇವೆ ಮತ್ತು ಈ ಸ್ಥಳದಲ್ಲಿ ನಾವು ಹೋಗುವ ಪ್ರವಾಹವು ನಮಗೆ ತಿಳಿದಿದೆ ಮತ್ತು ಈ ಮಾಪನ ಪ್ರಕ್ರಿಯೆಯೊಂದಿಗೆ ಸಂಪರ್ಕಿಸುವ ಸಂಪರ್ಕದ ಪ್ರತಿರೋಧಗಳು ತೀರಾ ಸಣ್ಣದಾಗಿದೆ ಆದ್ದರಿಂದ ನೀವು ಸಂಪರ್ಕ ನಿರೋಧಕ ಸಮಸ್ಯೆ ತೊಡೆದುಹಾಕಲು ನೀವು ಇನ್ನೂ ಎರಡು ಸಂಪರ್ಕ ಪ್ರತಿರೋಧಗಳನ್ನು ಹೊಂದಿದ್ದೀರಿ ಆದರೆ ಅವು ಈಗ ತುಂಬಾ ಚಿಕ್ಕದಾಗಿದ್ದು ನಿಮಗೆ ತಿಳಿದಿರುವವು 3 4 ಅವುಗಳಿಗಿಂತಲೂ ಚಿಕ್ಕದಾದ ಆಜ್ಞೆಗಳಿವೆ ನೀವು ಯಾವಾಗ ನೀವು ಎರಡು ತನಿಖೆ ಮಾಪನವನ್ನು ಹೊಂದಿರುವಾಗ ಇದನ್ನು ನಾಲ್ಕು ತನಿಖೆ ಅಳತೆ ಎಂದು ಕರೆಯಲಾಗುತ್ತದೆ ಮತ್ತು ಮುಖ್ಯವಾಗಿ ನೀವು ಈ ಸಂಪರ್ಕದೊಂದಿಗೆ ಸಂಬಂಧಿಸಿದ ಐಆರ್ ಡ್ರಾಪ್ ಮತ್ತು ಈ ಸಂಪರ್ಕಕ್ಕೆ ಸಂಬಂಧಿಸಿದ ಐಆರ್ ಡ್ರಾಪ್ ಅನ್ನು ತೆಗೆದುಹಾಕುವಿರಿ ನೀವು ಎರಡು ಇತರ ಐಆರ್ ಹನಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಆದರೆ ನಾನು ಬಹಳ ಚಿಕ್ಕವನಾಗಿದ್ದೇನೆ ನಾನು ಈ ಸರ್ಕ್ಯೂಟ್ನಲ್ಲಿ ಹೋಗುತ್ತಿದ್ದೇನೆ ಈ ಸರ್ಕ್ಯೂಟ್ನ ಮೂಲಕ ಹೋಗುವಾಗ ನಾನು ಹೋಲಿಸಿದರೆ ತೀರಾ ಚಿಕ್ಕದಾಗಿದೆ ಆದ್ದರಿಂದ ಈ ಮಾಪನದೊಂದಿಗೆ ಸಂಬಂಧಿಸಿದ ಐಆರ್ ಡ್ರಾಪ್ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನೀವು ವೋಲ್ಟೇಜ್ ಅನ್ನು ಅಳೆಯುವಲ್ಲಿ ನೀವು ವೋಲ್ಟೇಜ್ ಅನ್ನು ಅಳೆಯುವ ಸಂದರ್ಭದಲ್ಲಿ ಒಟ್ಟಾರೆ ಮಾಪನದ ದೋಷಗಳನ್ನು ನೀವು ತೊಡೆದುಹಾಕಬಹುದು ಮಾದರಿಯ ಪ್ರತಿರೋಧವನ್ನು ಪಡೆಯಲು ಅಥವಾ ಹೆಚ್ಚು ನಿರ್ದಿಷ್ಟವಾಗಿ ಮಾದರಿಯ ನಿರೋಧಕತೆಯನ್ನು ಪಡೆಯಲು ನಿಮ್ಮ ಒಟ್ಟಾರೆ ಉದ್ದೇಶವೆಂದರೆ ಅದು ಮಾದರಿಯ ಆಯಾಮಗಳಿಗೆ ಕಾರಣವಾಗುತ್ತದೆ ನೀವು ಎರಡು ತನಿಖೆ ಮಾಪನವನ್ನು ಹೊಂದಿದ್ದರೆ ಮತ್ತು ನೀವು ನಾಲ್ಕು ತನಿಖೆ ಮಾಪನ ಮಾಡಿದರೆ ಹೆಚ್ಚು ಸರಿಯಾಗಿ ಅಳೆಯಲು ಸಾಧ್ಯವಾದರೆ ನಿರೋಧಕತೆಯನ್ನು ತಪ್ಪಾಗಿ ಅಳತೆ ಮಾಡಬಹುದೆಂದು ನಾನು ನಿಮಗೆ ತೋರಿಸಿದೆ ಆದ್ದರಿಂದ ಮತ್ತೆ ನಿಮ್ಮ ಪ್ರಯೋಗವನ್ನು ನಡೆಸುವ ವಿಧಾನವು ನಿಮಗೆ ತಪ್ಪು ಮೌಲ್ಯ ಅಥವಾ ಸರಿಯಾದ ಮೌಲ್ಯವನ್ನು ನೀಡುತ್ತದೆ ಯಾವಾಗಲೂ ಪ್ರದರ್ಶನಕ್ಕೆ ಸಂಖ್ಯೆಗಳು ಮತ್ತು ಯಾವಾಗಲೂ ನೀವು ಆ ಸಂಖ್ಯೆಗಳನ್ನು ಕೆಳಗೆ ಗಮನಿಸಿ ಅನುಪಾತಗಳನ್ನು ಸೆಳೆಯಲು ಅನುಪಾತಗಳನ್ನು ಬರೆಯಿರಿ ಗ್ರ್ಯಾಫ್ಗಳನ್ನು ಸೆಳೆಯಬಹುದು ಮತ್ತು ಹೀಗೆ ಮಾಡಬಹುದು ನಾವು ಸಾಮಾನ್ಯವಾಗಿ ಮಾಡುತ್ತಿರುವ ನೇರ ಮುನ್ನಡೆಯ ಪ್ರಯೋಗಗಳಲ್ಲಿ ದೋಷದ ಹಲವು ಮೂಲಗಳಿವೆ ಎಂದು ನೀವು ತಿಳಿದಿರುವಿರಿ ಹಾಗಾಗಿ ನಾವು ತಾಪಮಾನವನ್ನು ನೋಡಿದ್ದೇನೆ ಒಟ್ಟಾರೆಯಾಗಿ ಒತ್ತಡ ಆದರೆ ಆರ್ದ್ರತೆ ಮತ್ತು ಪ್ರಸ್ತುತ ವೋಲ್ಟೇಜ್ಗಳನ್ನು ನೋಡಿದ್ದೇವೆ ಮತ್ತು ನೀವು ಕೇವಲ ಅಳತೆ ಮಾಡಿದ ಸಾಮಾನ್ಯ ಪ್ರಮಾಣಗಳು ಎಂದು ನಾನು ನಿಮಗೆ ತೋರಿಸಿದೆ ನಿಮ್ಮ ಸಂವೇದಕವನ್ನು ಎಲ್ಲಿ ಇರಿಸಿಕೊಳ್ಳಬಹುದು ಎಂಬ ಆಧಾರದ ಮೇಲೆ ದೋಷಕ್ಕಾಗಿ ಸಾಕಷ್ಟು ಜಾಗವಿದೆ ಎಂದು ನಿಮಗೆ ತಿಳಿದಿದೆ ಅಂತೆಯೇ ಒತ್ತಡಕ್ಕಾಗಿ ನಿಮ್ಮ ಸಂವೇದಕವನ್ನು ಇಲ್ಲಿ ನೀವು ಎಲ್ಲಿ ಹಾಕುತ್ತೀರಿ ಯಾವ ರೀತಿಯ ನಿಮಗೆ ತಿಳಿದಿರುವ ಅಶುದ್ಧತೆ ಅಥವಾ ಕೊಳಕು ಉದಾಹರಣೆಗೆ ಸಂವೇದಕವನ್ನು ಆವರಿಸುತ್ತದೆ ಸಂವೇದಕ ಸ್ಥಳ ಅಥವಾ ಈ ತಾಪಮಾನ ಸಂವೇದಕದಲ್ಲಿ ಇರುವ ಯಾವುದೇ ಅಶುದ್ಧತೆ ಆರ್ದ್ರತೆ ಮೌಲ್ಯವು ಆರ್ದ್ರತೆಯ ಮೌಲ್ಯದ ವ್ಯವಸ್ಥೆಯನ್ನು ಆಧರಿಸಿರುತ್ತದೆ ಇದು ಆರ್ದ್ರಗೊಳಿಸುವಿಕೆಯ ವಿನ್ಯಾಸ ಆರ್ದ್ರಕ ಮತ್ತು ನಿಜವಾದ ಪ್ರಯೋಗದ ನಡುವಿನ ಮಾರ್ಗದ ವಿನ್ಯಾಸದ ವಿನ್ಯಾಸ ತೇವಾಂಶ ಮೌಲ್ಯವು ತಪ್ಪಾಗಿರಬಹುದು ನಿಮ್ಮ ಪ್ರಸ್ತುತವನ್ನು ನೀವು ಹೇಗೆ ಅಳೆಯುತ್ತೀರಿ ಎಂಬುದರ ಆಧಾರದ ಮೇಲೆ ಪ್ರಸ್ತುತದ ಮೌಲ್ಯವನ್ನು ನೀವು ಪರಿಶೀಲಿಸಬೇಕಾದರೆ ವೋಲ್ಟೇಜ್ ಅನ್ನು ನೀವು ಅಳೆಯುವ ಸ್ಥಳವನ್ನು ವೋಲ್ಟೇಜ್ ಬದಲಾಯಿಸಬಹುದು ಮತ್ತು ವೋಲ್ಟೇಜ್ ಅನ್ನು ಬದಲಾಯಿಸಬಾರದು ಆದರೆ ಅದು ಬದಲಾಗುತ್ತದೆ ಇದು ವೋಲ್ಟೇಜ್ನ ಮಹತ್ವ ಅದು ವಿಭಿನ್ನವಾಗಿದೆ ಮತ್ತು ನಾನು ತಿಳಿಸಲು ಬಯಸುವ ಮುಖ್ಯ ವಿಷಯವೆಂದರೆ ಎಲ್ಲಾ ಪ್ರಯೋಗಗಳಲ್ಲಿ ತಪ್ಪಿಗೆ ಸ್ಥಳಾವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ ದೋಷಕ್ಕಾಗಿ ಸ್ಕೋಪ್ ಇದೆ ಮತ್ತು ನಾವು ಪ್ರಾಯೋಗಿಕವಾದಿಗಳನ್ನು ಹೊಂದಿರಬೇಕು ಅದಕ್ಕೆ ಗಮನ ಕೊಡಿ ಪ್ರಾಯೋಗಿಕ ಕೌಶಲ್ಯವು ಪ್ರಯೋಗವನ್ನು ತೆಗೆದುಕೊಳ್ಳುವುದು ಮತ್ತು ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನು ತಿಳಿದಿರಲಿ ಅದನ್ನು ಬೇರೆ ಬೇರೆಯಾಗಿ ತೆಗೆಯಿರಿ ಆ ಪ್ರಯೋಗದ ಪ್ರತಿಯೊಂದು ಹಂತವನ್ನೂ ಆ ಪ್ರಯೋಗದಲ್ಲಿನ ಪ್ರತಿಯೊಂದು ಹೆಜ್ಜೆಯನ್ನೂ ನೋಡಬೇಕು ಮತ್ತು ನಿಮ್ಮನ್ನು ಕೇಳಿಕೊಳ್ಳಿ ಆದ್ದರಿಂದ ಈ ಹೆಜ್ಜೆ ಸರಿ ನೀವು ಈ ರೀತಿಯ ಸಂಪೂರ್ಣ ವಿಶ್ಲೇಷಣೆ ಮಾಡಿದರೆ ನಿಮ್ಮ ಪ್ರಯೋಗದ ಬಗ್ಗೆ ನೀವು ಬಹಳ ವಿಶ್ವಾಸ ಹೊಂದುತ್ತೀರಿ ನೀವು ಸಮ್ಮೇಳನದಲ್ಲಿ ಹೋಗಿ ಪ್ರಸ್ತುತಿಯನ್ನು ಮಾಡಿ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಕೆಲವು ಅಂತರರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಸ್ತುತಿಯನ್ನು ತಯಾರಿಸಬಹುದು ಅಥವಾ ನೀವು ಪ್ರಕಟಣೆಗಾಗಿ ಒಂದು ಕಾಗದವನ್ನು ಕಳುಹಿಸುತ್ತೀರಿ ನೀವು ವರದಿ ಮಾಡುವ ಮೌಲ್ಯಗಳ ಬಗ್ಗೆ ನೀವು ಬಹಳ ವಿಶ್ವಾಸ ಹೊಂದುತ್ತೀರಿ ನಿಮ್ಮ ಮೌಲ್ಯವನ್ನು ಯಾರಾದರೂ ಪ್ರಶ್ನಿಸಿದರೆ ನೀವು ಅದನ್ನು ಸಮರ್ಥಿಸಿಕೊಳ್ಳಬಹುದು ನೀವು ಹೇಳಬಹುದು ನಿಮಗೆ ಗೊತ್ತಿದೆ ನಾನು ಈ ರೀತಿ ಅಳತೆ ಮಾಡಿದ್ದೇನೆ ದೋಷಗಳನ್ನು ಪರಿಗಣಿಸಲು ನಾನು ಈ ಕೆಳಗಿನ ಹಂತಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಆದ್ದರಿಂದ ನಾನು ಅಳತೆ ಮಾಡುವ ಮೌಲ್ಯವು ಸರಿಯಾಗಿದೆಯೆ ಎಂದು ನಾನು ಭರವಸೆ ಹೊಂದಿದ್ದೇನೆ ಹಾಗಾಗಿ ನಾನು ಅಳತೆ ಮಾಡುವ ಮಹತ್ವವು ಸಹ ಸೂಕ್ತವಾಗಿದೆ ನಾನು ಅದನ್ನು ಸರಿಯಾದ ರೀತಿಯಲ್ಲಿ ಹೈಲೈಟ್ ಮಾಡುತ್ತಿದ್ದೇನೆ ಹಾಗಾಗಿ ನಾನು ಹೈಲೈಟ್ ಮಾಡಲು ಬಯಸುವ ಮೂಲಭೂತ ಪರಿಕಲ್ಪನೆಯೆಂದರೆ ಮತ್ತು ಈ ಪ್ರಕ್ರಿಯೆ ನಾನು ಎಂದು ಕರೆಯುವ ವಿಷಯ ಪ್ರಾಯೋಗಿಕವಾದಿ ಮತ್ತು ನಾವು ನಮ್ಮ ಪ್ರಕ್ರಿಯೆಯಲ್ಲಿ ಅಭಿವೃದ್ಧಿಪಡಿಸಬೇಕಾದ ಏನಾದರೂ ಎಂದು ನಾವು ಹೇಳಬಹುದು ಆದ್ದರಿಂದ ನಾವು ಒಳ್ಳೆಯದು ಎಂದು ಹೇಳಬಹುದು ಪ್ರಾಯೋಗಿಕ ಕೌಶಲ್ಯಗಳು ಆದ್ದರಿಂದ ಇದರೊಂದಿಗೆ ನಾನು ತೀರ್ಮಾನಿಸುತ್ತೇನೆ ಮತ್ತು ನೀವು ಮಾಡುವ ಎಲ್ಲಾ ಪ್ರಯೋಗಗಳ ಮೂಲಕ ಅದೃಷ್ಟವನ್ನು ನಾನು ಬಯಸುತ್ತೇನೆ ಮತ್ತು ಕೇವಲ ನಿಮ್ಮೊಂದಿಗೆ ಈ ತತ್ತ್ವಗಳನ್ನು ತೆಗೆದುಕೊಳ್ಳಿ ಮತ್ತು ನೀವು ಅಳತೆ ಮಾಡುವ ಪ್ರಮಾಣವನ್ನು ನೋಡಿ ನಿಮಗೆ ತಿಳಿದಿರುವಂತೆ ನಾನು ಇಲ್ಲಿ ಮಾತನಾಡದೆ ಇರುವ ಇತರ ಅನೇಕ ಪ್ರಮಾಣಗಳು ನೀವು ಆಯಸ್ಕಾಂತೀಯ ಗುಣಗಳನ್ನು ನೋಡುವ ಸಾಧ್ಯತೆಗಳಿವೆ ನೀವು ಆಪ್ಟಿಕಲ್ ಗುಣಲಕ್ಷಣಗಳನ್ನು ನೋಡುವ ಸಾಧ್ಯತೆಗಳಿವೆ ಪ್ರತಿ ಮಾಪನದಲ್ಲಿ ಆ ದೋಷದ ಮೂಲವನ್ನು ನೋಡಿ ಮತ್ತು ಅದಕ್ಕಾಗಿ ಸರಿದೂಗಿಸಿ ಅದಕ್ಕೆ ಸರಿಯಾಗಿ ನಿಮ್ಮ ಫಲಿತಾಂಶಗಳೊಂದಿಗೆ ಭರವಸೆ ನೀಡಿ ಇದರೊಂದಿಗೆ ನಾನು ವರ್ಗವನ್ನು ತೀರ್ಮಾನಿಸುತ್ತೇನೆ